ಹಲೋ ವಿನ್ಯಾಸ ಚಿಂತನೆಗೆ ಮತ್ತೆ ಸ್ವಾಗತ ಈ ಮಾಡ್ಯೂಲ್ ವಿಶ್ಲೇಷಣೆಯಲ್ಲಿದೆ ಹಾಗಾಗಿ ಸಾಕಷ್ಟು ಉದಾಹರಣೆಗಳು ಕಥೆಗಳೊಂದಿಗೆ ವಿಶ್ಲೇಷಣೆಯ ಹಿಂದೆ ಯಾವ ಸಿದ್ಧಾಂತವಿದೆ ಎಂದು ನಾವು ಈಗಾಗಲೇ ನೋಡಿದ್ದೇವೆ ಮತ್ತು ನೈಜ ಜಗತ್ತಿನ ಸಮಸ್ಯೆಯಲ್ಲಿ ಅದನ್ನು ಹೇಗೆ ಅನ್ವಯಿಸಲಾಗುತ್ತದೆ ಎಂಬುದರ ಪ್ರಾಯೋಗಿಕ ಪ್ರದರ್ಶನದೊಂದಿಗೆ ನಾವು ಇಲ್ಲಿದ್ದೇವೆ ಹಾಗಾಗಿ ಇಲ್ಲಿ ನಾನು ನನ್ನ ವಿದ್ಯಾರ್ಥಿಗಳು ಮತ್ತು ನನ್ನ ಬೋಧನಾ ಸಹಾಯಕರ ಜೊತೆ ಇದ್ದೇನೆ ಇದನ್ನು ನೈಜ ಜಗತ್ತಿನ ಸಮಸ್ಯೆಗಳಿಗೆ ಹೇಗೆ ಅನ್ವಯಿಸಬೇಕು ಎಂಬ ಒಳ್ಳೆಯ ಆಲೋಚನೆಯೊಂದಿಗೆ ನೋಡುತ್ತಿದ್ದೇವೆ ನಮಗೆ ಸಹಾಯ ಮಾಡಲು ಯಾವಾಗಲೂ ನಮ್ಮ ವಿಶ್ವಾಸಾರ್ಹ ಟಿಪ್ಪಣಿಗಳನ್ನು ನಾವು ಹೊಂದಿದ್ದೇವೆ ಅದ್ದರಿಂದ ಇವುಗಳನ್ನು ನಾನು ಮೊದಲೇ ವಿವರಿಸಿದಂತೆ "5 ಏಕೆ" ಅಥವಾ "ಬಹು ಏಕೆ ಪ್ರಶ್ನೆ" ಮಲ್ಟಿ "why" ವಿಶ್ಲೇಷಣೆ ಮತ್ತು ಆಸಕ್ತಿಯ ಸಂಘರ್ಷದ ವಿಶ್ಲೇಷಣೆಯ ತಂತ್ರಗಳನ್ನು ಬಳಸಿಕೊಂಡು ನಾವು ನಿಮಗೆ ತೋರಿಸುತ್ತೇವೆ ಮತ್ತು ನಾವು ಈಗ ಬರವಣಿಗೆಯ ಅನುಭವದ ಸಮಸ್ಯೆಗೆ ಅದನ್ನು ಅನ್ವಯಿಸಲಿದ್ದೇವೆ ಆದ್ದರಿಂದ ಈ ಜನರ ಜೊತೆ ನಾನು ಒಂದೆರಡು ಪ್ರಶ್ನೆಗಳೊಂದಿಗೆ ಪ್ರಾರಂಭಿಸಲಿದ್ದೇನೆ ನಮ್ಮ ಮೊದಲ ಹಂತವಾದ ಅನುಭೂತಿ ಹಂತದಲ್ಲಿ ಅವರು ನಿಜವಾಗಿಯೂ ಕಂಡುಕೊಂಡದ್ದರ ಬಗ್ಗೆ ನನಗೆ ತುಂಬಾ ಕುತೂಹಲವಿದೆ ನಾವು ಗ್ರಾಹಕರ ಪಾದರಕ್ಷೆಯಲ್ಲಿ ಸಿಲುಕಿದ್ದೇವೆ ಏನು ನಡೆಯುತ್ತಿದೆ ಎಂಬುದನ್ನು ನೋಡಲು ನಿಮ್ಮ ಪಾತ್ರಕ್ಕಾಗಿ ನಾವು ಸ್ಕಿಟ್ ಮಾಡಿದ್ದೇವೆ ಅವರು ಮೈದಾನಕ್ಕೆ ಹೋದರು ಮತ್ತು ನಮ್ಮಲ್ಲಿರುವ ವಿಡಿಯೋ ತುಣುಕಿನಲ್ಲಿ ನೀವು ಬಹುಶಃ ನೋಡಿದ ಬಹಳಷ್ಟು ಜನರೊಂದಿಗೆ ಸಂದರ್ಶಿಸಿದರು ಅಲ್ಲಿ ಏನಾಯಿತು ಎಂದು ಕಂಡುಹಿಡಿಯಲು ನಾನು ಸಂದರ್ಶನವನ್ನು ವಿಂಗಡಿಸಲು ಹೋಗುತ್ತೇನೆ ಗೈಸ್ ಕಳೆದ ವಾರ ಕಾರ್ಯಕ್ರಮದಲ್ಲಿ ಎಲ್ಲ ಜನರೊಂದಿಗೆ ಮಾತನಾಡಿದ್ದು ಒಳ್ಳೆಯ ಅನುಭವ ಮತ್ತು ಅವರು ನಿಮ್ಮ ಸಂಭಾವ್ಯ ಗ್ರಾಹಕರು ಹೌದು ಅದ್ದರಿಂದ ನಿಮ್ಮನ್ನು ಪ್ರಶ್ನಿಸುತ್ತಿದ್ದೇನೆ ಮೊದಲನೆಯದಾಗಿ ಇದು ನಿಮಗೆ ತಿಳಿದಂತೆ ಉಪಯುಕ್ತವಾಗಿದೆ ನಿಮಗಾಗಿ ಕಣ್ಣು ತೆರೆಯುವ ಅನುಭವ ಹೇಗಿದೆ ನಿಮ್ಮ ಒಟ್ಟು ಅನುಭವ ಹೇಗಿದೆ ಸಿದ್ಧಾರ್ಥ್ ಮತುರಿ ಸಿಇಒ ನೋಯಿನ್ ಎಲೆಕ್ಟ್ರಾನಿಕ್ಸ್Siddharth Maturi CEO Knoin Electronics ಮೊದಲನೆಯದಾಗಿ ಸರ್ ಇದು ಖಂಡಿತವಾಗಿಯೂ ಉಪಯುಕ್ತವಾಗಿದೆ ಏಕೆಂದರೆ ವ್ಯವಹಾರ ಮಾದರಿಯನ್ನು ನಿರ್ಮಿಸಲು ನಾವು ಬಯಸುತ್ತಿರುವ ಪ್ರಕ್ರಿಯೆಯಲ್ಲಿ ನಾವು ಅವರಿಂದ ಕಲಿಯಬೇಕಾದುದಿಲ್ಲ ಇದು ಈ ಹುಡುಗರು ಹೊರತರುವ ಹೊಸ ರೀತಿಯ ಒಳನೋಟಗಳು ಅಥವಾ ನಿರ್ದಿಷ್ಟ ಕಾರ್ಯಕ್ಕಾಗಿ ಅವರು ಏನು ಮಾಡುತ್ತಿದ್ದಾರೆಂದು ನಾವು ಅವರನ್ನು ಕೇಳಿದಾಗ ನಾವು ನಿಜಕ್ಕೂ ಉತ್ತಮ ಒಳನೋಟಗಳನ್ನು ಹೊಂದಿದ್ದೇವೆ ಹಾಗಾಗಿ ನಾವು ಈಗ ಅವುಗಳನ್ನು ಟೇಬಲ್ಗೆ ತರಲು ಎದುರು ನೋಡುತ್ತಿದ್ದೇವೆ ಪ್ರೊಫೆಸರ್ ಸರಿ ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್Nithin Kurian COO Knoin Electronics ಸಿದ್ಧಾರ್ಥ್ ರವರು ಹೇಳಿದ್ದಕ್ಕೆ ಸೇರಿಸಬಹುದಾದ ಒಂದು ವಿಷಯವೆಂದರೆ ತಂತ್ರಜ್ಞಾನದಿಂದ ವಿದ್ಯಾರ್ಥಿಗಳು ಹೇಗೆ ಕಲಿಯುತ್ತಿದ್ದಾರೆ ಮತ್ತು ಹಂಚಿಕೊಳ್ಳುತ್ತಿದ್ದಾರೆ vs ನಾವು ಶಾಲೆಯಲ್ಲಿದ್ದಾಗ ನಾವುಗಳು ಹೇಗೆ ಕಲಿಯುತ್ತಿದ್ದೆವು ವಿಶೇಷವಾಗಿ ಕೆಲವು ಗ್ರಾಹಕರೊಂದಿಗೆ ನಾವು ಸಂದರ್ಶಿಸಿದಾಗ ಈ ದಿನಗಳಲ್ಲಿ ಜನರು ಯಾರೂ ತಮ್ಮ ಹಾರ್ಡ್ಕಾಪಿ ಪುಸ್ತಕಗಳನ್ನು ಇನ್ನು ಮುಂದೆ ಯಾರೊಂದಿಗೂ ಹಂಚಿಕೊಳ್ಳುವುದಿಲ್ಲ ಅವರೆಲ್ಲರೂ ಅದನ್ನು ಡಿಜಿಟಲ್ ಛಾಯಾಚಿತ್ರದಲ್ಲಿ ಸೆರೆ ಹಿಡಿದು ಮತ್ತಷ್ಟು ಅಪ್ಲಿಕೇಶನ್ಗಳ ಸಹಾಯದಿಂದ ಹಂಚಿಕೊಳ್ಳುತ್ತಾರೆ ಹಾಗಾಗಿ ನಾವು ನಮ್ಮ ಗ್ರಾಹಕರ ಬಳಿಗೆ ಹೋಗಿ ಮಾತನಾಡಿದಾಗ ನಾವು ಹಿಂದೆ ಕಲಿತ ವಿಧಾನಕ್ಕೂ ಈಗಿನ ವಿಧಾನಕ್ಕೂ ಬಹಳಷ್ಟು ವ್ಯತ್ಯಾಸವಿದೆ ಪ್ರೊಫೆಸರ್ ಆದ್ದರಿಂದ ಬೇರೆ ಯಾವುದೇ ಆಹಾ ನೀವು ಹೇಳಿದ ತಕ್ಷಣ ಓಹ್ ಒಂದು ಸೆಕೆಂಡು ತಾಳಿ ನಾನು ಇವುಗಳ ಬಗ್ಗೆ ಯೋಚಿಸಿಯೇ ಇರಲಿಲ್ಲ ನೀವು ಇದನ್ನ ಸಂದರ್ಶನಗಳಿಂದ ಪಡೆದುಕೊಂಡಿದ್ದೀರಾ ನಾನು ಇದನ್ನು ಸಂಪೂರ್ಣವಾಗಿ ಒಪ್ಪಿಕೊಳ್ಳುವೆ ನನ್ನ ಸ್ವಂತ ಅನುಭವವನ್ನು ಹಂಚಿಕೊಳ್ಳುವುದಾದರೇ ವಿದ್ಯಾರ್ಥಿಗಳು ತಮ್ಮ ಫೋನ್ಗಳಲ್ಲಿ ನಿಜವಾಗಿಯು ವರದಿ ಮಾಡುತ್ತಾರೆ ಮತ್ತು ಸಾಮಾನ್ಯವಾಗಿ ತರಗತಿಯಲ್ಲಿ ನನ್ನನ್ನು ಪಕ್ಕಕ್ಕೆ ಸರಿಯುವಂತೆ ಕೇಳಿಕೊಂಡು ಸ್ಲೈಡ್ನ ಚಿತ್ರವನ್ನು ತೆಗೆದುಕೊಳ್ಳುತ್ತಾರೆ ಮತ್ತು ಅದರಿಂದ ಬೇಕಾದಾಗ ಸ್ಲೈಡ್ ನ ವೀಕ್ಷಣೆ ಮಾಡಬಹುದು ಮತ್ತು ನಂತರ ಅವರು ಅದನ್ನು ತಮ್ಮ ಗುಂಪುಗಳೊಂದಿಗೆ ಹಂಚಿಕೊಳ್ಳುತ್ತಾರೆ ಎಂದು ನಾನು ಯಾವಾಗಲೊ ಕೇಳಿದ್ದೆ ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಈ ದಿನಗಳಲ್ಲಿ ವಿದ್ಯಾರ್ಥಿಗಳು ಕಲಿಯುತ್ತಿರುವ ವಿಧಾನದಲ್ಲಿನ ಒಂದು ಪ್ರಮುಖ ವ್ಯತ್ಯಾಸವೆಂದರೆ ಡಿಜಿಟಲ್ ಮಧ್ಯಮ ವಿದ್ಯಾರ್ಥಿಗಳು ಹೇಗೆ ಡಿಜಿಟಲ್ ಮಧ್ಯಮದ ಮೂಲಕ ಬುದ್ಧಿವಂತ ವಿದ್ಯಾರ್ಥಿಗಳಾಗುತ್ತಿದ್ದಾರೆ ಮತ್ತು ಅವರು ಅದನ್ನು ತಮ್ಮ ಕಲಿಕೆಯ ಪ್ರಕ್ರಿಯೆಗೆ ಹೇಗೆ ಅಳವಡಿಸಿಕೊಳ್ಳುತ್ತಿದ್ದಾರೆ ಎಂಬುದನ್ನು ಗಮನಿಸಿದರೆ ಯೂಟ್ಯೂಬ್ NPTELನಂತಹ ಇತರೆ ಕಲಿಕಾ ಸಾಮಗ್ರಿಗಳ ಮೂಲಕ ಸಕ್ರಿಯರಾಗಿದ್ದಾರೆ ಅವು ಈ ದಿನಗಳಲ್ಲಿ ವಿದ್ಯಾರ್ಥಿಗಳು ಹೇಗೆ ಕಲಿಯಬೇಕು ಎಂಬುದರ ಮೇಲೆ ದೊಡ್ಡ ಪ್ರಭಾವ ಬೀರುತ್ತಿವೆ ಅವರು ಕಲಿಯಲು ಬಯಸುವ ಅಥವಾ ಅವರಿಗೆ ಅರ್ಥವಾಗದ ಯಾವುದೇ ಪರಿಕಲ್ಪನೆ ಬಂದಲ್ಲಿ ವಿದ್ಯಾರ್ಥಿಗಳು ಆನ್ಲೈನ್ಗೆ ಹೋಗುತ್ತಾರೆ ಮತ್ತು ಅವರು ವೀಡಿಯೊ ಕ್ಲಾಸ್ ಮೂಲಕ ಕಲಿಯುವುದು ದೊಡ್ಡ ಒಳನೋಟವಾಗಿದೆ ಅದು ನಡೆಯುತ್ತಿದೆ ಎಂದು ನಮಗೆ ತಿಳಿದಿತ್ತು ಆದರೆ ಅದರ ವ್ಯಾಪ್ತಿ ನಮ್ಮ ಎಲ್ಲ ಸಂದರ್ಶಕರ ಅಭಿಪ್ರಾಯದಂತೆ ಅದರ ಮೇಲೆ ಹೆಚ್ಚು ಅವಲಂಬಿತವಾಗಿದೆ ವೀಡಿಯೋಗಳು ಕಲಿಯಲು ಮಾಧ್ಯಮವಾಗಿದೆ ಸಿದ್ಧಾರ್ಥ್ ಮತುರಿ ಸಿಇಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಮತ್ತೆ ಇದಕ್ಕೆ ಸೇರಿಸಬಹುವುದಾದ ಅಂಶವೆಂದರೆ ವೀಡಿಯೊಗಳಷ್ಟೇ ಅಲ್ಲ ಡಿಜಿಟಲ್ನಲ್ಲಿ ಇನ್ನು ಹೆಚ್ಚಿನ ಶೈಕ್ಷಣಿಕ ವಿಷಯಗಳು ಕಲಿಕೆಗೆ ಲಭ್ಯವಿದೆ ಈಗ ಸಂದರ್ಶನದಲ್ಲಿ ಕೆಲವು ಬಾರಿ ಎಲ್ಲ ಮಾಹಿತಿಗಳು ಎಲ್ಲ ಸಮಯ ಸಂದರ್ಭದಲ್ಲಿಯೂ ನಮಗೆ ಲಭ್ಯವಿರುವುದಿಲ್ಲ ಮುಖ್ಯವಾಗಿ ಅವರು ತರಗತಿಯ ಒಳಗೆ ಕುಳಿತಾಗ ಆದ್ದರಿಂದ ಅವರು ತರಗತಿಯಲ್ಲಿ ಶ್ವೇತ ಫಲಕದಲ್ಲಿ ಏನು ನಡೆಯುತ್ತಿದೆ ಎನ್ನುವುದನ್ನು ನಿರ್ದಿಷ್ಟ ಪದ ಅಥವಾ ವಿಷಯವನ್ನು ಉಲ್ಲೇಖಿಸಲು ಬಯಸುತ್ತಾರೆ ಆದರೆ ಅವರು ಕೆಲವು ತರಗತಿಗಳಲ್ಲಿ ಸ್ಲೈಡ್ ಚಿತ್ರಗಳನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಏಕೆಂದರೆ ಅವರು ತರಗತಿಯೊಳಗೆ ಸ್ಮಾರ್ಟ್ ಫೋನ್ ಅನ್ನು ಬಳಸುವಂತಿಲ್ಲ ಹಾಗೂ ಹಂಚಿಕೆ ವಿಷಯಕ್ಕೆ ಬಂದರು ಅಷ್ಟೇ ಆದ್ದರಿಂದ ವಿದ್ಯಾರ್ಥಿಗಳು ಆ ತರಗತಿಯ ಕೊನೆಯವರೆಗೂ ಕಾಯಬೇಕಾದ ನಿದರ್ಶನಗಳಿವೆ ಅಲ್ಲಿ ಅವರು ಮತ್ತೆ ಸಂಪೂರ್ಣ ಪವರ್ ಪಾಯಿಂಟ್ ಪ್ರಸ್ತುತಿಯ ಸ್ಲೈಡ್ ಅನ್ನು ಸ್ಲೈಡ್ ಮೂಲಕ ಪ್ಲೇ ಮಾಡಿ ಅಥವಾ ಅವರಿಗೆ ಮುಖ್ಯವಾದ ಆ ಚಿತ್ರದ ಮೇಲೆ ಕ್ಲಿಕ್ ಮಾಡಿ ಮತ್ತು ಅದನ್ನು ಅವರ ಗುಂಪುಗಳಲ್ಲಿ ಹಂಚಿಕೊಳ್ಳುತ್ತಾರೆ ಅಥವಾ ಇದು ಶ್ವೇತ ಫಲಕದಲ್ಲಿ ಬರೆಯಲ್ಪಟ್ಟ ವಿಷಯವಾಗಿದ್ದರೆ ಅದು ಮತ್ತೊಂದು ಸಮಸ್ಯೆಯಾಗಿದ್ದು ವಿದ್ಯಾರ್ಥಿಗಳು ತರಗತಿಯ ಕೊನೆಯವರೆಗೂ ಕಾಯಲು ಸಾಧ್ಯವಿಲ್ಲ ಹಾಗೂ ಈ ಸಮಯದ ಅವಧಿಯಲ್ಲಿ ಬೋರ್ಡ್ ಅನ್ನು ಅನೇಕ ಬಾರಿ ಅಳಿಸಿ ಮತ್ತೆ ಮತ್ತೆ ಬರೆದಿರುತ್ತಾರೆ ಹಾಗಾಗಿ ನಡುವೆ ಪದೇ ಪದೇ ಫೋನ್ ತೆಗೆದುಕೊಂಡು ಅ ಚಿತ್ರದ ಮೇಲೆ ಕ್ಲಿಕ್ ಮಾಡುವುದು ಅವರಿಗೆ ದೊಡ್ಡ ಸಮಸ್ಯೆಯಾಗಿದೆ ಅವರಿಗಾಗಿ ನಾವು ಪ್ರತಿಯೊಂದು ಟಿಪ್ಪಣಿಯನ್ನು ತೆಗೆದುಕೊಳ್ಳುವುದನ್ನು ನೋಡಿದರೆ ಅವರ ಪ್ರಕಾರ ಅವರು ಏನು ಭಾವಿಸುತ್ತಾರೆ ಎಂಬುದು ಒಂದು ಆಯ್ಕೆಯಾಗಿಲ್ಲ ಪ್ರೊಫೆಸರ್ ಅದ್ಭುತವಾಗಿದೆ ಆದ್ದರಿಂದ ನಾನು ಕಂಡುಹಿಡಿಯಲು ಬಯಸಿದ ಒಂದು ವಿಷಯವೆಂದರೆ ನಿಮ್ಮ ಗ್ರಾಹಕರ ಪ್ರಯಾಣದ ನಕ್ಷೆಯು ನೀವು ಬಯಸಿದ್ದಕ್ಕಿಂತಲೂ ವಿಭಿನ್ನವಾಗಿದೆ ಎಂಬುದು ಕ್ಷೇತ್ರ ಸಮೀಕ್ಷೆಯಲ್ಲಿ ನೀಡಲಾಗಿದೆ ನೀವು ಗಮನಿಸಿದಂತೆ ಸಂದರ್ಶನದ ಮೂಲಕ ನೀವು ಮಾಡಿರುವ ಸಮೀಕ್ಷೆಯು ನಿಜವಾಗಿ ನಿಮಗೆ ಸಹಾಯ ಮಾಡಿದ್ದು ಅದು ಖಂಡಿತವಾಗಿಯೂ ಯೋಗ್ಯವಾದ ಸಂಗತಿಯಾಗಿದೆ ಅದಕ್ಕಾಗಿಯೇ ನಾವು ಅವರೊಂದಿಗೆ ಹೋಗಿ ಮಾತನಾಡುತ್ತೇವೆ ಈಗ ನೈಜ ವಿಷಯಗಳಿಗೆ ಬರುತ್ತಿದ್ದೇವೆ ನೀವು ಭಾವಿಸುವ 2 ಅಥವಾ 3 ಸಮಸ್ಯೆ ಹೇಳಿಕೆಗಳು ನಾವು ಪ್ರಾರಂಭಿಸಬೇಕಾದ ಅಂಶಗಳು ಯಾವುವು ಎಂಬುದರ ಕುರಿತು ಹಾಗೂ ನಾವು ಏನು ಕೆಲಸ ಮಾಡುತ್ತೇವೆ ಎಂಬುದು ನಮ್ಮ ಉದ್ದೇಶಿತ ಯೋಚನೆಯ ಅಭ್ಯಾಸದ ಭಾಗವಾಗಿದೆ ಸಿದ್ಧಾರ್ಥ್ ಮತುರಿ ಸಿಇಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಸರ್ ಒಂದು ಮುಖ್ಯವಾದ ವಿಷಯ ತಿಳಿಸಬೇಕಿತ್ತು ಪ್ರೊಫೆಸರ್ ಸರಿ ತಿಳಿಸಿ ಸಿದ್ಧಾರ್ಥ್ ಮಾತುರಿ ಸಿಇಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಒಬ್ಬ ವಿದ್ಯಾರ್ಥಿಯಿಂದ ಹಿಡಿದು ಬೇರೆ ಮಾಧ್ಯಮಗಳಲ್ಲಿ ಒಬ್ಬೊಬ್ಬರು ಚಿತ್ರಗಳನ್ನು ಕ್ಲಿಕ್ ಮಾಡುತ್ತಿದ್ದರು ಮತ್ತು ಎಲ್ಲಾ ನಾವು ಆಲೋಚಿಸುವ ಸಾಂಪ್ರದಾಯಿಕ ವಿಧಾನದಂತೆ ಅವರ ಗೆಳೆಯರಿಗೆ ಹಾರ್ಡ್ಕೋಪಿ ನೀಡಿ ಅದನ್ನು ಜೆರಾಕ್ಸ್ ಅಥವಾ ಆ ವಿಷಯದ ನಕಲನ್ನು ಪಡೆಯುವುದು ನಡೆಯುತ್ತಿದೆ ಇದೊಂದು ದೊಡ್ಡ ಸಮಸ್ಯೆಯ ಹೇಳಿಕೆಯಾಗಿದೆ ಈಗಲೂ ಸಹ ಈ ರೀತಿಯ ಕೆಲಸವನ್ನು ಸುಲಭವಾಗಿ ಸಿಗುವ ಸ್ಮಾರ್ಟ್ ಫೋನ್ ಗಳಿದ್ದು ಈ ರೀತಿ ಅಥವಾ ಸಂಪೂರ್ಣ ಟಿಪ್ಪಣಿಗಳನ್ನು ಸಹಪಾಠಿಗೆ ಹಾರ್ಡ್ ಕಾಪಿ ನೀಡುವುದು ಸಾಧಾರಣ ವಿಷಯವಲ್ಲ ಮತ್ತು ಇದು ದೊಡ್ಡ ಸಮಸ್ಯೆಯ ಹೇಳಿಕೆಯಾಗಿದೆ ನಂತರ ಮತ್ತೊಂದು ಸಮಸ್ಯೆಯ ಹೇಳಿಕೆಯೆಂದರೆ ಅವರು ಪಾಠ ಮಾಡುವ ಪ್ರತಿಯೊಂದು ವಿಷಯಕ್ಕೂ ಪ್ರತ್ಯೇಕ ನೋಟ್ ಬುಕ್ ಮತ್ತು ಪಠ್ಯ ಪುಸ್ತಕವನ್ನು ಹೊಂದಿರಬೇಕೆನ್ನುತ್ತಾರೆ ಪ್ರೊಫೆಸರ್ ಸರಿ ಸಿದ್ಧಾರ್ಥ್ ಮತುರಿ ಸಿಇಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಆದ್ದರಿಂದ ಮತ್ತೊಮ್ಮೆ ನಮ್ಮ ಸಂದರ್ಶನಗಳಲ್ಲಿ ನಾವು ಕಂಡುಕೊಂಡದ್ದು ಪ್ರತಿಯೊಬ್ಬ ವಿದ್ಯಾರ್ಥಿಯು ವೈಯಕ್ತಿಕ ವಿಷಯಗಳಿಗೆ ಪ್ರತ್ಯೇಕ ನೋಟ್ಬುಕ್ಗಳನ್ನು ಹೊಂದಿಲ್ಲ ಎಲ್ಲಾ ವಿಷಯಗಳಿಗೂ ಒಂದು ದೊಡ್ಡ ನೋಟ್ ಬುಕ್ ಅನ್ನು ಬಳಸುವ ವಿದ್ಯಾರ್ಥಿಗಳಿದ್ದಾರೆ 3 ಅಥವಾ 4 ವಿಷಯಗಳನ್ನು ಆ ಒಂದು ದೊಡ್ಡ ನೋಟ್ ಬುಕ್ ನಲ್ಲಿ ಪ್ರತ್ಯೇಕ ವಿಭಾಗಗಳನ್ನು ಮಾಡಿದ್ದಾರೆ ಮತ್ತು ಪ್ರತಿ ವಿಭಾಗವು ಅವರಿಗೆ ಪ್ರತ್ಯೇಕ ವಿಷಯವಾಗಿದೆ ಪ್ರೊಫೆಸರ್ ಅವರು ನಿಜವಾಗಿಯೂ ಕೆಲವು ರೀತಿಯ ಟ್ಯಾಗಿಂಗ್ ಅಥವಾ ಬುಕ್ಮಾರ್ಕಿಂಗ್ ನಂತ ವಿಷಯಗಳನ್ನು ಹೊಂದಿದ್ದಾರೆಯೇ ಸಿದ್ಧಾರ್ಥ್ ಮತುರಿ ಸಿಇಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಹೌದು ಪ್ರೊಫೆಸರ್ ಸರಿ ಸಿದ್ಧಾರ್ಥ್ ಮತುರಿ ಸಿಇಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಹಾಗಾಗಿ ಬುಕ್ ಮಾರ್ಕಿಂಗ್ ಅವುಗಳಿಂದಲೇ ಅವರು ವಿಷಯಗಳನ್ನು ಪ್ರತ್ಯೇಕಿಸಿ ತೋರಿಸುತ್ತಾರೆ ಪ್ರೊಫೆಸರ್ ಸಬ್ಜೆಕ್ಟ್ಸ್ ಓಕೆ ಸಿದ್ಧಾರ್ಥ್ ಮತುರಿ ಸಿಇಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಈ ಪರಿಸ್ಥಿತಿಯಲ್ಲಿ ನಾವು ದೊಡ್ಡ ನೋಟ್ ಬುಕ್ ನಲ್ಲಿ 2 3 ವಿಷಯದ ಟಿಪ್ಪಣಿಗಳನ್ನು ತೆಗೆದುಕೊಳ್ಳುವ ಬಳಕೆದಾರರ ಬಗ್ಗೆ ಮಾತನಾಡಿದರೆ ಅವನ ಅಥವಾ ಅವಳೊಂದಿಗಿನ ಸಮಸ್ಯೆ ಕೆಲವು ಸಮಯದಲ್ಲಿ ಅವರು ನಿರ್ದಿಷ್ಟವಾಗಿ ಬಯಸುವ ವಿಷಯವನ್ನು ಸುಲಭವಾಗಿ ದಕ್ಕಲು ಬಿಡುವುದಿಲ್ಲ ಅವರು ನಿಜವಾಗಿ ಬಯಸುತ್ತಿರುವ ಪುಟಕ್ಕಾಗಿ ಅವರು ಬಹಳಷ್ಟು ಪುಟಗಳನ್ನು ಹುಡಕಬೇಕಾಗಿದೆ ಪ್ರೊಫೆಸರ್ ಸಾಮಾನ್ಯವಾಗಿ ಅವರು ಎಷ್ಟು ವಿಷಯಗಳು ಅಧ್ಯಯನ ಮಾಡುತ್ತಿದ್ದಾರೆ ಅಂದರೆ ನೀವು ಸ್ನಾತಕೋತ್ತರ ಪದವೀಧರರೊಂದಿಗೆ ಮತ್ತು ಶಾಲೆಗೆ ಹೋಗುವ ಮಕ್ಕಳೊಂದಿಗೆ ಸಂದರ್ಶಿಸಿದ್ದೀರಿ ಎಂದು ನನಗೆ ತಿಳಿದಿದೆ ಆದ್ದರಿಂದ ಅವರು ಹೊಂದಿರುವ ವಿಷಯಗಳ ವಿಶಿಷ್ಟ ಸಂಖ್ಯೆ ಎಷ್ಟು ಸಿದ್ಧಾರ್ಥ್ ಮತುರಿ ಸಿಇಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಶಾಲೆಗೆ ಹೋಗುವ ವಿದ್ಯಾರ್ಥಿಯು ಸರಾಸರಿ ಸುಮಾರು 10 ರಿಂದ 13 ವಿಷಯಗಳು ಪ್ರೊಫೆಸರ್ ವಾಹ್ ಸರಿ ಸಿದ್ಧಾರ್ಥ್ ಮತುರಿ ಸಿಇಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಮತ್ತು PG ವಿದ್ಯಾರ್ಥಿಯು ಸುಮಾರು 6 ರಿಂದ 8 9 ವಿಷಯಗಳನ್ನು ಹೊಂದಿದ್ದಾರೆ ಪ್ರೊಫೆಸರ್ ಸ್ನಾತಕೋತ್ತರ ಪದವೀಧರರು 6 ರಿಂದ 8 9 ವಿಷಯಗಳನ್ನು ಹೊಂದಿದ್ದಾರೆ ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಪ್ರತಿದಿನ ಬಹುಶಃ 60 ಯಿಂದ 70 ವಿಷಯಗಳು ಒಳಗೊಂಡಿರುತ್ತದೆ ಪ್ರೊಫೆಸರ್ ಸರಿ ಶಾಲಾ ಮಕ್ಕಳು ಬಹುಶಃ ದಿನದಲ್ಲಿ 6 ವಿಷಯಗಳನ್ನು ಹೊಂದಿರುತ್ತರೆ ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಹೌದು ಒಂದು ದಿನದಲ್ಲಿ 6 ರಿಂದ 8 ವಿಷಯಗಳು ಪ್ರೊಫೆಸರ್ ಬಹುಶಃ ಕಾಲೇಜಿಗೆ ಹೋಗುವ ವಿದ್ಯಾರ್ಥಿಗಳಿಗೆ ಕಡಿಮೆ ವಿಷಯಗಳು ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಹೌದು ಪ್ರೊಫೆಸರ್ ಆದರೆ ಆ ಕ್ರಮದಲ್ಲಿ ಎಲ್ಲೋ ಸರಿ ಸಿಕ್ಕಿತು ಹಾಗಾಗಿ ಹೌದು ದಯವಿಟ್ಟು ಮುಂದುವರಿಯಿರಿ ಸಿದ್ಧಾರ್ಥ್ ಮತುರಿ ಸಿಇಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ನಂತರ ಕಥೆಯ ಇನ್ನೊಂದು ಬದಿಯಲ್ಲಿ ಬರುವ ವಿವಿಧ ವಿಷಯಗಳಿಗಾಗಿ ವಿವಿಧ ಟಿಪ್ಪಣಿಬುಕ್ ಗಳು ಮತ್ತು ಪಠ್ಯಪುಸ್ತಕಗಳನ್ನು ಹೊಂದಿರುವ ವಿದ್ಯಾರ್ಥಿಗಳು ಇಂದು ಶಾಲೆಗೆ ಹೋಗುತ್ತಿರುವುದನ್ನು ಸಮಾನ್ಯವಾಗಿ ಕಾಣುತ್ತೇವೆ ಪ್ರೊಫೆಸರ್ ಸರಿ ಸಿದ್ಧಾರ್ಥ್ ಮತುರಿ ಸಿಇಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಸರಿ ನಾವು ಮಾಡಿರುವ ತಾಂತ್ರಿಕ ಪ್ರಗತಿಗಳ ಆಗಮನವಿದ್ದರು ಶಾಲಾ ವಿದ್ಯಾರ್ಥಿಗಳು ಅಷ್ಟು ಹೊರೆ ಹೊತ್ತುಕೊಂಡು ಹೋಗುತ್ತಿರುವ ವಿದ್ಯಾರ್ಥಿಗಳಿಗೆ ಶಿಫಾರಸು ಮಾಡಲಾಗದ ಪರಿಸ್ಥಿತಿ ಹಾಗಾಗಿ 6 ರಿಂದ 7 ಪಠ್ಯ ಪುಸ್ತಕಗಳು ಮತ್ತು 6 ರಿಂದ 7 ನೋಟ್ ಬುಕ್ ಗಳನ್ನು ಹೊಂದಿರುವ ವಿದ್ಯಾರ್ಥಿಗಳಿಗೆ ಒಂದು ದೊಡ್ಡ ಸಮಸ್ಯೆಯಾಗಿದ್ದು ನಾವು ಗುರುತಿಸಿದ ಮತ್ತೊಂದು ಮತ್ತು ಮೂರನೆಯ ಸಮಸ್ಯೆಯಾಗಿದೆ ನಾವು ಮತ್ತೊಂದು ಸಮಸ್ಯೆಯಾದ ಡಿಜಿಟಲ್ ಕಲಿಕೆಯ ವಿಷಯಕ್ಕೆ ಪ್ರವೇಶಿಸುತ್ತಿದ್ದೇವೆ ಪ್ರೊಫೆಸರ್ ಸರಿ ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಹೌದು ಆದ್ದರಿಂದ ಡಿಜಿಟಲ್ ವಿಷಯಕ್ಕೆ ಪ್ರವೇಶಿಸಲು ವಿದ್ಯಾರ್ಥಿಗಳಿಗೆ ಅನುವು ಮಾಡಿಕೊಡಲು ವಿದ್ಯಾರ್ಥಿಗಳಿಗೆ ತರಗತಿಯಲ್ಲಿ ವಿಷಯವನ್ನು ತಿಳಿಯಲು ಸಾಧ್ಯವಾಗುವುದಿಲ್ಲ ಅಥವಾ ಯಾವುದೇ ಸಮಯದಲ್ಲಿ ಅವರು ವಿಷಯವನ್ನು ತಿಳಿಯಲು ಬಯಸುವ ಕಾರಣ ಈ ವಿಷಯಗಳನ್ನು ಪ್ರವೇಶಿಸಲು ನಿಮಗೆ ಅನುವು ಮಾಡಿಕೊಡುವ ಸಾಧನಗಳು ಈ ಉಪಕರಣಗಳು ನಿಮ್ಮ ಟ್ಯಾಬ್ಗಳು ಅಥವಾ ನಿಮ್ಮ ಲ್ಯಾಪ್ಟಾಪ್ಗಳು ನಿಮ್ಮ ಎಲ್ಲಾ ರೀತಿಯ ಶೈಕ್ಷಣಿಕ ಅಥವಾ ಕಲಿಕೆಯ ವಿಷಯಕ್ಕೆ ಮಾತ್ರವಲ್ಲ ನಿಮಗೆ ಎಲ್ಲಾ ರೀತಿಯ ವಿಷಯ ಮಾಹಿತಿಗಳನ್ನು ನೀಡುತ್ತದೆ ಪ್ರೊಫೆಸರ್ ಹೌದು ಗೊಂದಲವಿದೆ ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಹೌದು ಗೊಂದಲವಿದೆ ವಿದ್ಯಾರ್ಥಿಗಳನ್ನು ಇಂತಹ ಮಾಧ್ಯಮಗಳಲ್ಲಿ ಅವರ ಕಲಿಕೆಯನ್ನು ಲಭ್ಯವಾಗುವಂತೆ ಮಾಡಲು ಪೋಷಕರಿಗೆ ಮತ್ತು ಶಿಕ್ಷಕರಿಗೆ ಕಷ್ಟವಾಗಬಹುದು ಮತ್ತು ಅವರ ಮೇಲೆ ನಂಬಿಕೆಯಿಡಬೇಕು ಹಾಗೂ ಕಲಿಕೆಗಾಗಿ ಅವರು ತಿಳಿಸಿದಂತೆ ಬಹಳಷ್ಟು ವಿಷಯಗಳ ಟಿಪ್ಪಣಿಗಳಿವೆ ಹಾಗಾಗಿ ಇದು ನಾವು ನೋಡಲು ಬಯಸುವ ಒಂದು ಸಮಸ್ಯೆ ಅಥವಾ ಅಂತರವಾಗಿದೆ ಪ್ರೊಫೆಸರ್ ಸರಿ ತುಂಬಾ ಅದ್ಭುತವಾಗಿದೆ ಹಾಗಾಗಿ ನಮಗೆ ಮೂರು ಸಮಸ್ಯೆಗಳಿವೆ ವಿಶ್ಲೇಷಣೆಯ ಚೌಕಟ್ಟನಲ್ಲಿ ಅನ್ವಯಿಸೋಣ ಎಂದು ನಾನು ಯೋಚಿಸುತ್ತಿದ್ದೇನೆ ಹಾಗಾಗಿ ನಾವು ಈ ಕುರಿತು ಮಾತನಾಡುವ ಎರಡು ಸಾಧನಗಳು ನಾವು ಒಟ್ಟಿಗೆ ನೋಡೋಣ ಇದನ್ನು ವೀಕ್ಷಿಸುತ್ತಿರುವ ಜನರು ತಾವು ಮಾಡುತ್ತಿರುವ ಯಾವುದೇ ಕೆಲಸದಲ್ಲಿನ ಸಮಸ್ಯೆಗಳನ್ನು ಇದಕ್ಕೆ ಹೇಗೆ ಅನ್ವಯಿಸಬೇಕು ಎಂಬುದರ ಕುರಿತು ಸಾಕಷ್ಟು ಕಲ್ಪನೆಯನ್ನು ಪಡೆದುಕೊಳ್ಳುತ್ತಾರೆ ಮತ್ತು ಎಲ್ಲಾ ವಿನ್ಯಾಸದ ಆಲೋಚನೆಗಳ ನಂತರ ನಿಜವಾದ ಅನುಭವವನ್ನು ಪಡೆಯುತ್ತಾರೆ ಪ್ರಾಯೋಗಿಕ ಅನುಭವದ ಬಗ್ಗೆ ಅದು ಹೇಗೆ ಮಾಡಲ್ಪಟ್ಟಿದೆ ಎಂಬುದನ್ನು ಅವರಿಗೆ ತೋರಿಸೋಣ ಆದ್ದರಿಂದ ಮೊದಲ ಸಮಸ್ಯೆಯಿಂದ ಪ್ರಾರಂಭಿಸೋಣ ಮೊದಲು ಕೇಳಬೇಕಾದ ಪ್ರಶ್ನೆ ಅದರ ಮುಂದೆ "ಏಕೆ" ಎಂದು ಹಾಕುವುದು ಮತ್ತು ಇದು ಏಕೆ ನಡೆಯುತ್ತಿದೆ ಎಂದು ಕೇಳುವುದು ಹಾಗಾಗಿ ಇದನ್ನು ನಿಮಗಾಗಿ ಇಲ್ಲಿಯೇ ಬಿಟ್ಟಬಿಡುತ್ತಿದ್ದೀನಿ ಗೈಸ್ ನೀವು ನಮ್ಮ ಮುಂದೆ ಇರುವ ವಿಧಾನಗಳನ್ನು ಬಳಸಿ ಕ್ರ್ಯಾಕಿಂಗ್ ಮಾಡಬಹುದು ನಾನು ವೀಕ್ಷಕನಾಗಿ ಗಮನಿಸುತ್ತಿರುತ್ತೇನೆ ಮತ್ತು ನೀವು ಎಲ್ಲಾದರು ದಾರಿ ತಪ್ಪುತಿದ್ದೀರಿ ಎಂದಾಗ ನಾನು ನಿಮಗೆ ಕೆಲವು ಸುಳಿವುಗಳನ್ನು ನೀಡುತ್ತೇನೆ ಸಿದ್ಧಾರ್ಥ್ ಮತುರಿ ಸಿಇಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಸರಿ ಹಾಗಾಗಿ ನಾವು ವಿಷಯಗಳ ಸಂಖ್ಯೆ ಮತ್ತು ಪುಸ್ತಕಗಳೊಂದಿಗೆ ಪ್ರಾರಂಭಿಸುತ್ತೇವೆ ಎಲ್ಲಾ ವಿಷಯಗಳಿಗೆ ಸಂಬಂಧಿಸಿದ ಪಠ್ಯಪುಸ್ತಕಗಳು ಮತ್ತು ನೋಟ್ಬುಕ್ಗಳು ಇದೆ ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಸರಿ ಸಿದ್ಧಾರ್ಥ್ ಮತುರಿ ಸಿಇಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ನಾವು ಇದನ್ನು ಸಮಸ್ಯೆಯಾಗಿ ಪ್ರಾರಂಭಿಸುತ್ತೇವೆ ವಿದ್ಯಾರ್ಥಿಗಳು ಅನೇಕ ನೋಟ್ಬುಕ್ಗಳು ಮತ್ತು ಪಠ್ಯಪುಸ್ತಕಗಳನ್ನು ಏಕೆ ಹೊರಬೇಕು ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಸಾಕಷ್ಟು ನೋಟ್ಬುಕ್ಗಳು ಮತ್ತು ಪಠ್ಯಪುಸ್ತಕಗಳನ್ನು ಏಕೆ ಬಳಸುತ್ತಿದ್ದಾರೆ ಸಿದ್ಧಾರ್ಥ್ ಮತುರಿ ಸಿಇಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಹೌದು ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ವಿಭಿನ್ನ ಅಥವಾ ಸಾಕಷ್ಟು ನೋಟ್ಬುಕ್ಗಳು ಮತ್ತು ಪಠ್ಯಪುಸ್ತಕಗಳು ಸಿದ್ಧಾರ್ಥ್ ಮತುರಿ ಸಿಇಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಇದು ಮೊದಲ "ಏಕೆ" ಆಗಿರುತ್ತದೆ ಸರ್ ಪ್ರೊಫೆಸರ್ ಹೌದು ಸಿದ್ಧಾರ್ಥ್ ಮತುರಿ ಸಿಇಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಹಲವಾರು ನೋಟ್ಬುಕ್ಗಳು ಮತ್ತು ಪಠ್ಯಪುಸ್ತಕಗಳನ್ನು ಏಕೆ ಬಳಸುತ್ತಾರೆ ಪ್ರೊಫೆಸರ್ ಮೊದಲು ಏಕೆ ಪ್ರಶ್ನೆಯನ್ನು ನಾನು ಇಲ್ಲಿ ಹೊಂದಿಸಿ ಇರಿಸಿದ್ದೇನೆ ಸಿದ್ಧಾರ್ಥ್ ಮತುರಿ ಸಿಇಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಈಗ ನಾವು ಇದಕ್ಕೆ ಮತ್ತೊಂದು "ಏಕೆ" ಅನ್ನು ಅನ್ವಯಿಸುತ್ತೇವೆ ಪ್ರೊಫೆಸರ್ ಹೌದು ಹಾಗಾದರೆ ಉತ್ತರ ಏನು ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಈ ಪ್ರಶ್ನೆಗೆ ಉತ್ತರ ಎನು ಸಿದ್ಧಾರ್ಥ್ ಮತುರಿ ಸಿಇಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಒಂದು ಅಲ್ಲಿ ಪ್ರತಿಯೊಂದು ವಿಷಯಕ್ಕೂ ಪ್ರತ್ಯೇಕ ಶಿಕ್ಷಕರಿದ್ದಾರೆ ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಸರಿ ಸಿದ್ಧಾರ್ಥ್ ಮತುರಿ ಸಿಇಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಇದರ ಮೂಲದಿಂದ ಪ್ರಾರಂಭಿಸೋಣ ಮತ್ತು ಪ್ರತಿಯೊಬ್ಬ ಶಿಕ್ಷಕರು ತಮ್ಮದೇ ಆದ ವಿಷಯದ ಟಿಪ್ಪಣಿಗಳನ್ನು ಕಾಪಾಡಿಕೊಳ್ಳಲು ಬಯಸುತ್ತಾರೆ ಮತ್ತು ಅದನ್ನು ಯಾವ ವಿದ್ಯಾರ್ಥಿಯೂ ಇತರ ವಿಷಯಗಳ ಟಿಪ್ಪಣಿಗಳೊಂದಿಗೆ ಸೇರಿಸಬಾರದೆಂದು ಪರಿಶೀಲಿಸಲು ಬಯಸುತ್ತಾರೆ ಎಂಬ ಸ್ಪಷ್ಟ ಕಾರಣಕ್ಕಾಗಿ ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಹೌದು ಆದ್ದರಿಂದ ವಿಭಿನ್ನ ವಿಷಯಗಳಂತೆ ಅದನ್ನು ನಮ್ಮ ಮೊದಲ ಹೇಳಿಕೆಯಾಗಿ ಉಳಿಸಿಕೊಳ್ಳೊಣ ಆದ್ದರಿಂದ ವಿದ್ಯಾರ್ಥಿಗಳಿಗೆ ಕಲಿಯಲು ಹಲವಾರು ವಿಷಯಗಳಿವೆ ಎಂಬ ಅಂಶವನ್ನು ತೆಗೆದುಕೊಳ್ಳೋಣ ಹಾಗಾಗಿ ವಿಭಿನ್ನ ವಿಷಯಗಳನ್ನು ವಿಭಿನ್ನ ಶಿಕ್ಷಕರು ಕಲಿಸುತ್ತಾರೆ ಮತ್ತು ಶಾಲೆಯಲ್ಲಿ ಕಲಿಯಲು ವಿದ್ಯಾರ್ಥಿಗಳು ಹಲವಾರು ನೋಟ್ಬುಕ್ಗಳನ್ನು ಏಕೆ ತೆಗೆದುಕೊಂಡು ಹೋಗುತ್ತಾರೆ ಎಂಬುದಕ್ಕೆ ಉತ್ತರವಾಗಿರುತ್ತದೆ ಪ್ರೊಫೆಸರ್ ಹೌದು ಅದನ್ನು ಇಲ್ಲಿಯೇ ಇರಿಸಿ ಸಿದ್ಧಾರ್ಥ್ ಮತುರಿ ಸಿಇಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ವಿಭಿನ್ನ ವಿಷಯಗಳನ್ನು ವಿವಿಧ ಶಿಕ್ಷಕರು ಕಲಿಸುತ್ತಾರೆ ಪ್ರೊಫೆಸರ್ ಇದನ್ನು ಅದರ ಕೆಳಗೆ ಇರಿಸಿ ನಾವು ಅದನ್ನು ಎರಡನೇ ಬಾರಿ "ಏಕೆ" ಎಂದು ನೋಡುತ್ತೇವೆ ವಿಭಿನ್ನ ಶಿಕ್ಷಕರು ಕಲಿಸುವ ವಿಭಿನ್ನ ವಿಷಯಗಳು ಏಕೆ ಎನ್ನುವುದು ನಮ್ಮ ಮುಂದಿನ ಹಂತವಾಗಿದೆ ಸಿದ್ಧಾರ್ಥ್ ಮತುರಿ ಸಿಇಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಶಿಕ್ಷಕರು ತಮ್ಮ ವಿಶೇಷ ಪುಸ್ತಕದ ಟಿಪ್ಪಣಿಗಳನ್ನು ತಮ್ಮ ವಿಶೇಷ ಪುಸ್ತಕದಲ್ಲಿ ಹೊಂದಲು ಬಯಸುತ್ತಾರೆ ಮತ್ತು ನಾನು ಹೇಳಿದಂತೆ ಶಿಕ್ಷಕರು ಇತರ ವಿಷಯಗಳೊಂದಿಗೆ ತಮ್ಮ ವಿಷಯವನ್ನು ಬೆರೆಸಬಾರದು ಎಂದು ಬಯಸುತ್ತಾರೆ ಆದ್ದರಿಂದ 2 ಅಥವಾ 3 ಇತರ ವಿಷಯಗಳನ್ನು ಹೊಂದಿರುವ 60 70 ವಿದ್ಯಾರ್ಥಿಗಳ ನೋಟ್ಬುಕ್ ಅನ್ನು ನೋಡುವುದಕ್ಕಿಂತ ಹೆಚ್ಚಾಗಿ ಒಂದು ವಿಷಯಕ್ಕಾಗಿ 60 70 ವಿದ್ಯಾರ್ಥಿಗಳ ನೋಟ್ಬುಕ್ಗಳನ್ನು ನೋಡುವುದು ಅವರಿಗೆ ಸುಲಭವಾಗಿದೆ ಶ್ಯಾಮ್ ಪಾಲ್ ಎಂ ಅದು ಶಿಕ್ಷಕರಿಗೆ ಕಷ್ಟಕರವಾಗಿರುತ್ತದೆ ಪ್ರೊಫೆಸರ್ ಹೌದು ಅದು ಖಂಡಿತವಾಗಿಯೂ ಕಷ್ಟಕರವಾಗಿರುತ್ತದೆ ಸಿದ್ಧಾರ್ಥ್ ಮತುರಿ ಸಿಇಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಆದ್ದರಿಂದ ಟಿಪ್ಪಣಿಗಳ ಪರಿಶೀಲನೆಗಾಗಿ ಶಿಕ್ಷಕರು ವಿದ್ಯಾರ್ಥಿಗಳ ಟಿಪ್ಪಣಿಗಳನ್ನು ಪರಿಶೀಲಿಸಬಹುದು ಪ್ರೊಫೆಸರ್ ಬೇರೆ ಬೇರೆ ಶಿಕ್ಷಕರು ಬೇರೆ ಬೇರೆ ವಿಷಯದ ನೋಟ್ಬುಕ್ಗಳನ್ನು ಏಕೆ ಕೇಳುತ್ತಿದ್ದಾರೆ ಎಂಬ ಪ್ರಶ್ನೆಗೆ ನೀವು ಅಲ್ಲಿ ಉತ್ತರಿಸುತ್ತಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ಸಿದ್ಧಾರ್ಥ್ ಮತುರಿ ಸಿಇಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಹೌದು ಪ್ರೊಫೆಸರ್ ಆದ್ದರಿಂದ ಇದು ವಿಭಿನ್ನ ಶಿಕ್ಷಕರಿಂದ ಕಲಿಸಲ್ಪಡುವ ವಿಭಿನ್ನ ವಿಷಯಗಳ ಬಗ್ಗೆ ಅಲ್ಲ ಆದರೆ ಅವರು ಅದನ್ನು ಆ ರೀತಿ ಬಯಸುತ್ತಾರೆ ಅದು ಪ್ರತ್ಯೇಕವಾಗಿರಬೇಕು ಅದ್ದರಿಂದ ಅದಕ್ಕೆ ಕಾರಣವೆಂದರೆ ನೀವು ಹೇಳುತ್ತಿರುವುದು ಅವರು ಅದನ್ನು ಪ್ರತ್ಯೇಕವಾಗಿ ಪರಿಶೀಲಿಸಲು ಬಯಸುವುದು ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಸರಿ ಆದ್ದರಿಂದ ನಾವು ಬಹುಶಃ ಮಾಡಬೇಕು ಪ್ರೊಫೆಸರ್ ಆದರೆ ಈಗ ನೀವು ಈ ಎಲ್ಲಾ ಸರಪಳಿಯು ತಾರ್ಕಿಕ ಅರ್ಥವನ್ನು ಹೇಗೆ ನೀಡುತ್ತದೆ ಎಂದು ಪರಿಶೀಲಿಸುತ್ತಲೇ ಇರಬೇಕು ಹಾಗಾದರೆ ಹೌದು ಎಂದು ನಾನು ಭಾವಿಸುತ್ತೇನೆ ವಿದ್ಯಾರ್ಥಿಗಳು ಹಲವಾರು ನೋಟ್ಬುಕ್ಗಳು ಮತ್ತು ಪಠ್ಯಪುಸ್ತಕಗಳನ್ನು ಶಾಲೆಗೆ ಏಕೆ ಕೊಂಡೊಯ್ಯುತ್ತಾರೆ ಏಕೆಂದರೆ ವಿಭಿನ್ನ ಶಿಕ್ಷಕರು ಇದನ್ನು ವಿಭಿನ್ನ ನೋಟ್ಬುಕ್ಗಳಾಗಿ ನಿರ್ವಹಿಸಬೇಕೆಂದು ಬಯಸುತ್ತಾರೆ ನನ್ನ ಬಳಿ ಒಂದೇ ನೋಟ್ ಬುಕ್ ಇದ್ದರೆ ಅದು ಕಠಿಣವಾಗಲಿದೆ ಗಣಿತ ಶಿಕ್ಷಕರು ಇದನ್ನು ಬಯಸುತ್ತಾರೆ ಆದರೆ ವಿಜ್ಞಾನ ಈಗ ನೀವು ಅದನ್ನು ಪಡೆಯಲು ಸಾಧ್ಯವಿಲ್ಲ ಏಕೆಂದರೆ ಅದು ಗಣಿತದಲ್ಲಿದೆ ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಆದ್ದರಿಂದ ವಿಭಿನ್ನ ಶಿಕ್ಷಕರು ವಿಭಿನ್ನ ವಿಷಯಗಳನ್ನು ಕಲಿಸುವ ಬದಲು ವಿಭಿನ್ನ ಶಿಕ್ಷಕರು ತಮ್ಮ ಟಿಪ್ಪಣಿಗಳನ್ನು ಪ್ರತ್ಯೇಕವಾಗಿರಲು ಬಯಸುತ್ತಾರೆ ಪ್ರೊಫೆಸರ್ ಖಂಡಿತವಾಗಿ ನೀವು ಇದನ್ನು ಸ್ಕ್ರ್ಯಾಪ್ ಮಾಡಬಹುದು ಮತ್ತು ನಿಮಗೆ ಇಷ್ಟಬಂದಾಗ ಬರೆಯಬಹುದು ಸಿದ್ಧಾರ್ಥ್ ಮತುರಿ ಸಿಇಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಹಲವು ಶಿಕ್ಷಕರು ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಶಿಕ್ಷಕರು ತಮ್ಮ ವಿಷಯಗಳನ್ನು ವಿಭಿನ್ನ ನೋಟ್ಬುಕ್ಗಳಲ್ಲಿ ಬರೆಯಬೇಕೆಂದು ಬಯಸುತ್ತಾರೆ ಅದಕ್ಕಾಗಿಯೇ ವಿದ್ಯಾರ್ಥಿಗಳು ವಿಭಿನ್ನ ವಿಷಯಗಳಿಗೆ ವಿಭಿನ್ನ ನೋಟ್ಬುಕ್ಗಳನ್ನು ತೆಗೆದುಕೊಂಡುಬರುತ್ತಾರೆ ಆದ್ದರಿಂದ ಶಿಕ್ಷಕರು ತಮ್ಮ ವಿಷಯವನ್ನು ಒಂದು ನಿರ್ದಿಷ್ಟ ನೋಟ್ಬುಕ್ನಲ್ಲಿ ಇರುವುದಕ್ಕಿಂತ ಪ್ರತ್ಯೇಕ ನೋಟ್ಬುಕ್ನಲ್ಲಿ ಬರೆಯಬೇಕೆಂದು ಆದೇಶಿಸುತ್ತಾರೆ ಆದ್ದರಿಂದ ಅದು ಪರಿಶೀಲನೆಗಾಗಿರುತ್ತದೆ ಏಕೆ ಶಿಕ್ಷಕ ವಿದ್ಯಾರ್ಥಿಗಳನ್ನು ಕಡ್ಡಾಯಗೊಳಿಸುತ್ತಾನೆ ಎಂದು ಬೇರೆ ಏನಾದರೂ ಪ್ರಶ್ನೆ ಇದೆಯೇ ಪ್ರೊಫೆಸರ್ ತಿದ್ದುಪಡಿ ಮಾಡುವುದು ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಹೌದು ಪರಿಶೀಲಿಸಿ ಮತ್ತು ತಿದ್ದುಪಡಿ ಮಾಡಿ ಪ್ರೊಫೆಸರ್ ಆದರೆ ಶಿಕ್ಷಕರು ನಿಜವಾಗಿ ಹಾಗೆ ಮಾಡುತ್ತಾರೆಯೇ ಅವರು ಕುಳಿತು ತರಗತಿಗಳಲ್ಲಿ ಟಿಪ್ಪಣಿಗಳನ್ನು ಪರಿಶೀಲಿಸುತ್ತಾರೆಯೇ ಆದರೆ ನಾನು ಕಾಲೇಜು ಪ್ರಾಧ್ಯಾಪಕನಾಗಿರುವುದರಿಂದ ನಾನು ಆ ರೀತಿ ಮಾಡುವುದಿಲ್ಲ ಸಿದ್ಧಾರ್ಥ್ ಮತುರಿ ಸಿಇಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಕಾಲೇಜ್ ನಲ್ಲಿ ಹೌದು ಪ್ರೊಫೆಸರ್ ಬಹುಶಃ ಶಾಲಾ ಶಿಕ್ಷಕರು ಅದನ್ನು ಮಾಡುತ್ತಾರೆ ಆದ್ದರಿಂದ ಶಾಲೆಯ ಪ್ರಕರಣಕ್ಕೆ ಇದು ಬಹುಶಃ ನಿಜ ಶ್ಯಾಮ್ ಹೋಮ್ವರ್ಕ್ಗಳು ಇರುತ್ತದೆ ಪ್ರೊಫೆಸರ್ ಹೌದು ಆದ್ದರಿಂದ ಅವರು ಅದನ್ನು ಪರಿಶೀಲಿಸಬೇಕಾಗುತ್ತದೆ ಮತ್ತು ಅದು ವಿಭಿನ್ನ ನೋಟ್ಬುಕ್ನಲ್ಲಿಯೂ ಇರಬೇಕು ಇದು ಶಾಲಾ ಶಿಕ್ಷಕರಿಗೆ ಅರ್ಥಪೂರ್ಣವಾಗಿದೆ ಸಿದ್ಧಾರ್ಥ್ ಮತುರಿ ಸಿಇಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಇದು ಪರಿಶೀಲನೆಯಾಗಿದೆ ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಟಿಪ್ಪಣಿಗಳು ಮತ್ತು ಕಾರ್ಯಯೋಜನೆಗಳು ಇಲ್ಲಿದೆ ಪ್ರೊಫೆಸರ್ ಹೌದು ಇದು ಹೀಗಾಗುತ್ತದೆ ಒಂದರ ನಂತರ ಮತ್ತೊಂದು ಹಂತವಾಗಿ ಮುದುವರಿಯುತ್ತಿರುತ್ತದೆ ನೀವು ಅದನ್ನೇ ಅನುಸರಿಸಿ ಹಾಗೇ ನಾನು ಇದನ್ನು ಅನುಸರಿಸುತ್ತಿದ್ದೇನೆ ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಸರಿ ಆದ್ದರಿಂದ ಶಿಕ್ಷಕರು ತಮ್ಮ ವಿದ್ಯಾರ್ಥಿಗಳನ್ನು ಟಿಪ್ಪಣಿಗಳು ಅಥವಾ ಕಾರ್ಯಯೋಜನೆಗಳನ್ನು ಏಕೆ ಕೇಳಿ ಪರಿಶೀಲಿಸಲು ಬಯಸುತ್ತಾರೆ ಎಂದರೆ ವಿದ್ಯಾರ್ಥಿಗಳ ಕಲಿಕೆ ಹೇಗೆ ನಡೆಯುತ್ತಿದೆ ಎಂದು ಖಚಿತಪಡಿಸಿಕೊಳ್ಳಲು ಸಿದ್ಧಾರ್ಥ್ ಮತುರಿ ಸಿಇಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಖಚಿತಪಡಿಸಿಕೊಳ್ಳುವುದು ಎಷ್ಟು ಪರಿಣಾಮಕಾರಿಯಾಗಿದೆ ಪ್ರೊಫೆಸರ್ ಅವರು ಬರೆಯುವ ಟಿಪ್ಪಣಿಗಳು ಅವರ ತಲೆಗೆ ಹೋಗುತ್ತದೆ ಮತ್ತು ನೆನಪಿನಲ್ಲಿ ಉಳಿದಿರುತ್ತದೆ ಎಂಬೂದಾಗಿ ಊಹಿಸಲಾಗಿದೆ ಆದ್ದರಿಂದ ಅವರು ಕಲಿತ ಅಥವಾ ಕೇಳಿದ ಅಥವಾ ನೋಟ್ಬುಕ್ ಗೆ ವರ್ಗಾಯಿಸಿದ ಎಲ್ಲವೂ ಊಹೆಯಾಗಿದೆ ಸಿದ್ಧಾರ್ಥ್ ಮತುರಿ ಸಿಇಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಹೌದು ಮತ್ತು ಕಲಿಕೆಯ ಪ್ರಕ್ರಿಯೆಯನ್ನು ಅರ್ಥಮಾಡಿಕೊಳ್ಳಬೇಕು ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ವಿದ್ಯಾರ್ಥಿಯು ಪರಿಣಾಮಕಾರಿಯಾಗಿ ಕಲಿಯುತ್ತಿರುವುದನ್ನು ಖಚಿತಪಡಿಸಿಕೊಳ್ಳಲು ಅವರ ವಿದ್ಯಾರ್ಥಿಯು ಸರಿಯಾಗಿ ಟಿಪ್ಪಣಿಗಳನ್ನು ತೆಗೆದುಕೊಳ್ಳಲಾಗಿದೆಯೇ ಮತ್ತು ಕಾರ್ಯಯೋಜನೆಯು ಪೂರ್ಣಗೊಂಡಿದೆಯೇ ಎಂದು ನೋಡಲು ಅವರು ಬಯಸುತ್ತಾರೆ ಪ್ರೊಫೆಸರ್ ಸರಿ ಶಿಕ್ಷಕರು ಪರಿಣಾಮಕಾರಿ ಕಲಿಕೆಯಲ್ಲಿ ಏಕೆ ಆಸಕ್ತಿ ಹೊಂದಿದ್ದಾರೆ ಸಿದ್ಧಾರ್ಥ್ ಮತುರಿ ಸಿಇಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಅದು ಅವರ ವೃತ್ತಿ ಪ್ರೊಫೆಸರ್ ಅದು ಅವರ ಕೆಲಸ ಅದಕ್ಕಾಗಿಯೇ ಅವರಿಗೆ ಸಂಬಳ ನೀಡಲಾಗುತ್ತದೆ ಸರಿ ಅದು ಹೀಗಿರುತ್ತದೆ ನೀವು ನೈಸರ್ಗಿಕ ಮಿತಿಯನ್ನು ತಲುಪಿದಾಗ ಅಥವಾ ಮೂಲಭೂತವಾದದ್ದನ್ನು ತಲುಪಿದಾಗ ನೀವು ನಿಲ್ಲಿಸಬೇಕಾಗುತ್ತದೆ ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಇದಕ್ಕೆ ಬಹು ಉತ್ತರಗಳನ್ನು ಹೊಂದಲು ಸಾಧ್ಯವಿದೆಯೇ ಎನ್ನುವುದೇ ಪ್ರಶ್ನೆ ಪ್ರೊಫೆಸರ್ ಓಹ್ ನಾನು ನೋಡಿದ್ದೇನೆ ಅಥವಾ ಇದನ್ನು ನೋಡಿದ ವಿದ್ಯಾರ್ಥಿಗಳು ಮಾಡುತ್ತಾರೆ ನಾನು ನನ್ನಷ್ಟಕ್ಕೆ ಏಕೆಯನ್ನು ವಿಭಾಗ ಮಾಡಿದೇನೆ ಹಾಗಾಗಿ ನೀವು ಇಲ್ಲಿಗೆ ಬರುತ್ತಿರುವುದನ್ನು ನಾನು ನೋಡಿದ್ದೇನೆ ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಆದ್ದರಿಂದ ಈ ಸಂದರ್ಭದಲ್ಲಿ ಬಹುಶಃ ಹೌದು ಹಾಗಾಗಿ ವಿದ್ಯಾರ್ಥಿಗಳು ಟಿಪ್ಪಣಿಗಳನ್ನು ಹಂಚಿಕೊಳ್ಳಬೇಕಾದ ಒಂದು ಕಾರಣವೆಂದರೆ ನಾನು ನಿಧಾನ ಬರಹಗಾರ ಅಥವಾ ನನ್ನ ತಿಳುವಳಿಕೆ ಅಥವಾ ನಾನು ಅದನ್ನು ಅರ್ಥಮಾಡಿಕೊಳ್ಳಲು ಮತ್ತು ಪದಗಳಿಗೆ ಇಳಿಸಲು ಸಮಯ ತೆಗೆದುಕೊಳ್ಳುತ್ತದೆ ಆದ್ದರಿಂದ ಅದು ಒಂದು ಕಾರಣವಾಗಿರಬಹುದು ಸಿದ್ಧಾರ್ಥ್ ಮತುರಿ ಸಿಇಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಅರ್ಥಮಾಡಿಕೊಳ್ಳುವ ವೇಗವು ನಿಧಾನವಾಗಿ ತಗ್ಗುವುದು ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಹೌದು ನಿಧಾನಗತಿಯ ಬರವಣಿಗೆ ನಿಧಾನ ಕಲಿಕೆ ಮತ್ತು ತಿಳುವಳಿಕೆ ಇದು ಒಂದು ಕಾರಣವಾಗಿರಬಹುದು ಸಿದ್ಧಾರ್ಥ್ ಮತುರಿ ಸಿಇಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಹೌದು ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಒಂದು ನಿರ್ದಿಷ್ಟ ದಿನದಂದು ನಾನು ಗೈರುಹಾಜರಾಗಿರುವುದು ಇನ್ನೊಂದು ಕಾರಣ ಸಿದ್ಧಾರ್ಥ್ ಮತುರಿ ಸಿಇಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಆದ್ದರಿಂದ ನಮಗೆ ಒಂದು ವಿಭಾಗವಿದೆ ಪ್ರೊಫೆಸರ್ ಓಹ್ ಹೌದು ಅದು ಒಂದು ವಿಭಾಗವಿದೆ ಕ್ಷಮಿಸಿ ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಇನ್ನೊಂದು ಕಾರಣವೆಂದರೆ ನಾನು ಒಂದು ನಿರ್ದಿಷ್ಟ ದಿನ ಗೈರುಹಾಜರಾಗಿದ್ದೆ ಪ್ರೊಫೆಸರ್ ಸರಿ ಸಿದ್ಧಾರ್ಥ್ ಮತುರಿ ಸಿಇಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಹೌದು ಹಾಜರಾತಿಕೊರತೆ ಇದೆ ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಹಾಜರಾತಿಕೊರತೆ ಇರುವುದರಿಂದ ನನಗಿಂತ ಉತ್ತಮವಾಗಿ ಟಿಪ್ಪಣಿಗಳನ್ನು ಬರೆಯುವ ವ್ಯಕ್ತಿಯಿಂದ ಉತ್ತಮ ಕಲಿಕೆಯ ಅನುಭವವನ್ನು ನಾವು ಬಯಸುತ್ತೇವೆ ಎಂಬುದು ಇನ್ನೊಂದು ಕಾರಣ ಪ್ರೊಫೆಸರ್ ಸರಿ ಈ ಉತ್ತಮ ಟಿಪ್ಪಣಿಗಳನ್ನು ತೆಗೆದುಕೊಳ್ಳುವವರು ಯಾವಾಗಲೂ ಇರುತ್ತಾರೆ ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಹಾಗಾಗಿ ನನ್ನ ಟಿಪ್ಪಣಿಗಳನ್ನು ನಾನು ಬರೆದಿದ್ದರೂ ಸಹ ಟಿಪ್ಪಣಿಗಳನ್ನು ಉತ್ತಮವಾಗಿ ಬರೆದ ಯಾರನ್ನಾದರೂ ನಾನು ಬಯಸುತ್ತೇನೆ ಅವನು ಟಿಪ್ಪಣಿಗಳನ್ನು ಬರೆದಿರುತ್ತಾನೆ ಎಂಬ ಖಾತ್ರಿ ನನಗಿಯಿದೆ ಶ್ಯಾಮ್ ಬಹುಶಃ ಅವರ ಕೈಬರಹ ಉತ್ತಮವಾಗಿರುತ್ತದೆ ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಹೌದು ಅವರೆಲ್ಲರೂ ಈ ರೀತಿಯೇ ಮಾಡುತ್ತಾರೆ ಸಿದ್ಧಾರ್ಥ್ ಮತುರಿ ಸಿಇಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಆದ್ದರಿಂದ ಉತ್ತಮ ಟಿಪ್ಪಣಿಗಳನ್ನು ತೆಗೆದುಕೊಳ್ಳುವ ವಿದ್ಯಾರ್ಥಿಗಳನ್ನು ಎದುರು ನೋಡುತ್ತಿರುತ್ತಾರೆ ಪ್ರೊಫೆಸರ್ ಸರಿ ಉತ್ತಮ ಟಿಪ್ಪಣಿಗಳು ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಅತ್ಯುತ್ತಮವಾದ ಟಿಪ್ಪಣಿಗಳಿಗಾಗಿ ನೋಡುತ್ತಿರುವುದು ಹೌದು ಉತ್ತಮ ಟಿಪ್ಪಣಿಗಳನ್ನು ಹುಡುಕಲಾಗುತ್ತಿದೆ ಸಿದ್ಧಾರ್ಥ್ ಮತುರಿ ಸಿಇಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಹೌದು ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಆದ್ದರಿಂದ ಈಗ ನಾವು ಈ ಪ್ರತಿಯೊಂದಕ್ಕೂ "ಏಕೆ" ಅನ್ನು ಅನ್ವಯಿಸಬೇಕು ಪ್ರೊಫೆಸರ್ ಹೌದು ಈಗ ನಿಮ್ಮ ಕೆಲಸವು ಮೂರು ಬಾರಿ ತೊಡಕಾಗಿದೆ ಸಿದ್ಧಾರ್ಥ್ ಮತುರಿ ಸಿಇಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಆದ್ದರಿಂದ ಬರವಣಿಗೆಯನ್ನು ಅರ್ಥಮಾಡಿಕೊಳ್ಳುವ ವೇಗ ನಿಧಾನವಾಗಿದೆ ವಿದ್ಯಾರ್ಥಿಯ ತಿಳುವಳಿಕೆ ಮತ್ತು ಬರವಣಿಗೆಯ ವೇಗ ಏಕೆ ನಿಧಾನವಾಗಿರುತ್ತದೆ ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಅದು ಸಿದ್ಧಾರ್ಥ್ ಮತುರಿ ಸಿಇಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಪ್ರತಿಯೊಬ್ಬರ ತಿಳುವಳಿಕೆಯು ಒಂದೇ ಆಗಿರುವುದಿಲ್ಲ ಎಂಬ ಸ್ಪಷ್ಟ ಕಾರಣದಿಂದ ಪ್ರೊಫೆಸರ್ ಅದು ನೈಸರ್ಗಿಕ ಮಿತಿ ಎಂದು ನಾವು ಹೇಳಬಹುದು ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ನೈಸರ್ಗಿಕ ಮಿತಿಯು ಹೌದು ಹಾಗಾಗಿ ಹೌದು ಎಂದು ನಾನು ಭಾವಿಸುತ್ತೇನೆ ಸಿದ್ಧಾರ್ಥ್ ಮತುರಿ ಸಿಇಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ನಂತರ ಇದು ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಹಾಗಾಗಿ ನಾವು ಅದನ್ನು ಕೆಳಗೆ ಇಳಿಸಬಹುದು ಅಥವಾ ನಾವು ಅದನ್ನು ಕೆಳಗಿಳಿಸಬೇಕು ಎಂದು ನಾನು ಭಾವಿಸುತ್ತೇನೆ ಪ್ರೊಫೆಸರ್ ನಿಮಗೆ ಅರ್ಥವಾಗುವಂತೆ ಇದು ಸಮಸ್ಯೆಯನ್ನು ಶ್ರೀಮಂತವಾಗಿಸಿದರೆ ನೀವು ಅದನ್ನು ಕೆಳಗಿಳಿಸಬಹುದು ನನ್ನ ಅಭ್ಯಂತರವೇನೂ ಇಲ್ಲ ಸಿದ್ಧಾರ್ಥ್ ಮತುರಿ ಸಿಇಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಅದನ್ನು ನಾವು ಕೆಳಗಿಳಿಸಬಹುದು ಎಂದು ನಾನು ಭಾವಿಸುತ್ತೇನೆ ಪ್ರೊಫೆಸರ್ ಸರಿ ಅದನ್ನು ಕೆಳಗೆ ಇಳಿರಿಸಿ ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಒಬ್ಬ ನಿರ್ದಿಷ್ಟ ವಿದ್ಯಾರ್ಥಿಯ ನೈಸರ್ಗಿಕ ಮಿತಿ ಪ್ರೊಫೆಸರ್ ಮತ್ತೆ ಇವುಗಳಲ್ಲಿ ಕೆಲವು ನಮ್ಮಲ್ಲಿರುವ ಕೆಲವು ಊಹೆಗಳಾಗಿವೆ ಆದ್ದರಿಂದ ಅದು ಹಾಗೆ ಇರಲಿ ಇದು ಪರಿಸ್ಥಿತಿಯ ಬಗ್ಗೆ ನಿಮ್ಮ ಸ್ವಂತ ತಿಳುವಳಿಕೆ ಇದು ವಾಸ್ತವವನ್ನು ಪ್ರತಿನಿಧಿಸುವುದಿಲ್ಲ ಮತ್ತು ಅದು ನಿಮ್ಮ ತಿಳುವಳಿಕೆಯಾಗಿದೆ ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಹಾಜರಾತಿಯ ಕೊರತೆ ಏಕೆ ಇರುತ್ತದೆ ಪ್ರೊಫೆಸರ್ ಆ ನಿರ್ದಿಷ್ಟ ತರಗತಿಯಲ್ಲಿ ಸಿದ್ಧಾರ್ಥ್ ಮತುರಿ ಸಿಇಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಆದ್ದರಿಂದ ಅದು ವ್ಯಕ್ತಿನಿಷ್ಠವಾಗಿದೆ ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಅವರ ಅನಾರೋಗ್ಯದ ಕಾರಣವಾಗಿರಬಹುದು ಪ್ರೊಫೆಸರ್ ಉತ್ತಮ ಚಲನಚಿತ್ರಗಳನ್ನು ನೋಡುತ್ತಿದ್ದರೆ ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಅವರು ಅನಾರೋಗ್ಯದಿಂದ ಬಳಲುತ್ತಿದ್ದರೆ ಪ್ರೊಫೆಸರ್ ಹೌದು ಅನಾರೋಗ್ಯವೆನ್ನುವುದು ಒಂದು ಸರ್ವೆ ಸಾಮಾನ್ಯ ಕಾರಣವಾಗಿದೆ ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಹೌದು ಅನಾರೋಗ್ಯವು ಒಂದು ಸರ್ವೆ ಸಾಮಾನ್ಯ ಕಾರಣವಾಗಿರಬಹುದು ಸಿದ್ಧಾರ್ಥ್ ಮತುರಿ ಸಿಇಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಇತರ ಕೆಲವು ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಶ್ಯಾಮ್ ಶಾಲೆಯಲ್ಲಿಯ ಪಠ್ಯೇತರ ಚಟುವಟಿಕೆಗಳು ಪ್ರೊಫೆಸರ್ ಹೌದು ಶಾಲೆಯಲ್ಲಿ ಅವರು ನಿಮ್ಮನ್ನು ಇತರ ಕೆಲವು ಪರಿಹಾರಗಳಲ್ಲಿ ಪಠ್ಯೇತರ ಚಟುವಟಿಕೆಗಳಿಗೆ ಎಳೆಯುವುದು ಶ್ಯಾಮ್ ವಾರ್ಷಿಕ ದಿನ ಮತ್ತು ಇತರೆ ಪ್ರೊಫೆಸರ್ ಹೌದು ಗ್ಯಾದರಿಂಗ್ ಡೇ ವಾರ್ಷಿಕ ದಿನ ಶಾಲಾ ದಿನ ಸಿದ್ಧಾರ್ಥ್ ಮತುರಿ ಸಿಇಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಇತರ ಶಾಲಾ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಅಥವಾ ವೈಯಕ್ತಿಕ ಕಾರಣಕ್ಕಾಗಿ ಗೈರುಹಾಜರಾಗಿದ್ದಾರೆ ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಹೌದು ನಾವು ಇದನ್ನು ಪರಿಗಣಿಸೋಣ ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಮತ್ತು ಸಹಪಾಠಿಗಳಿಂದ ಉತ್ತಮ ಟಿಪ್ಪಣಿಗಳನ್ನು ಹುಡುಕುವುದು ಏಕೆಂದರೆ ಅವರು ತಮ್ಮ ಪರೀಕ್ಷೆಗಳಿಗೆ ಉತ್ತಮ ಅಂಕಗಳನ್ನು ಗಳಿಸಲು ಅವರು ಬಯಸುತ್ತಾರೆ ಸಿದ್ಧಾರ್ಥ್ ಮತುರಿ ಸಿಇಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಶಿಕ್ಷಕರು ಬೋಧನೆ ಮಾಡುವಾಗ ಅಥವಾ ಅವರು ತಲೆ ತಗ್ಗಿಸಿಕೊಂಡಿರುವಾಗ ಅಥವಾ ನಡುವೆ ಒಂದೆರಡು ಸಾಲುಗಳನ್ನು ಕಳೆದುಕೊಂಡಿರಬಹುದು ಶ್ಯಾಮ್ ಈ ಹುಡುಗರಿಗೆ ಎಲ್ಲಾ ಪ್ರಮುಖ ಅಂಶಗಳು ಸಿದ್ಧಾರ್ಥ್ ಮಾತುರಿ ಸಿಇಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಮತ್ತು ಹೇಗೆ ಸ್ಟುಡಿಯಸ್ ಎಂಬುದನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿ ವಿದ್ಯಾರ್ಥಿಗಳು ತಮ್ಮ ಟಿಪ್ಪಣಿಗಳನ್ನು ಸಿದ್ಧಪಡಿಸುತ್ತಾರೆ ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಸಹಪಾಠಿಗಳಿಂದ ಉತ್ತಮ ಟಿಪ್ಪಣಿಗಳನ್ನು ಹುಡುಕುತ್ತಿದ್ದೇನೆ ಯಾಕೆಂದರೆ ಆ ಸ್ಥಿತಿಯು ಇಲ್ಲಿಗೂ ಅನ್ವಯಿಸುತ್ತದೆ ಎಂದು ನಾನು ಭಾವಿಸುತ್ತೇನೆ ಅವನು ಕೆಲವು ಸಾಲುಗಳನ್ನು ತಪ್ಪಿಸಿಕೊಂಡರೆ ಅದು ಮತ್ತೆ ಅವನ ಬರವಣಿಗೆ ನಿಧಾನವಾಗಲಿದೆ ಸಿದ್ಧಾರ್ಥ್ ಮತುರಿ ಸಿಇಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಹಾಗಾಗಿ ಇವು ನಡೆಯುತ್ತಿರುತ್ತದೆ ಎಂದು ನಾನು ಭಾವಿಸುತ್ತೇನೆ ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ನಾನು ಉತ್ತಮ ಟಿಪ್ಪಣಿಗಳನ್ನು ಹುಡುಕುತ್ತಿರುವಾಗ ನನ್ನ ಸ್ವಂತ ಟಿಪ್ಪಣಿಗಳಿಂದ ನಾನು ಕಲಿಯುವುದಕ್ಕಿಂತ ಆ ಟಿಪ್ಪಣಿಗಳಿಂದ ನನ್ನ ಕಲಿಕೆಯ ಫಲಿತಾಂಶವು ಉತ್ತಮವಾಗಿರುತ್ತದೆ ಎಂದು ನಾನು ನಿರೀಕ್ಷಿಸುತ್ತಿದ್ದೇನೆ ಆದ್ದರಿಂದ ನಾವು ಉತ್ತಮ ಕಲಿಕೆಯ ಫಲಿತಾಂಶವನ್ನು ನೋಡುತ್ತಿದ್ದೇವೆ ಆದ್ದರಿಂದ ನಾವು ಅದನ್ನು ಉತ್ತಮ ಕಲಿಕೆಯ ಫಲಿತಾಂಶವೆಂದು ಕೆಳಗೆ ದಾಖಲಿಸಬಹುದೇ ಶ್ಯಾಮ್ ಹೌದು ಉತ್ತಮ ತಿಳುವಳಿಕೆಗಾಗಿ ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಹಾಗಿರುವಾಗ ನಾವು ಸಹಪಾಠಿಗಳಿಂದ ಉತ್ತಮ ಟಿಪ್ಪಣಿಗಳನ್ನು ಏಕೆ ಹುಡುಕುತ್ತಿದ್ದೇವೆ ಏಕೆಂದರೆ ನಮ್ಮ ಕಲಿಕೆಯ ಫಲಿತಾಂಶಗಳು ಉತ್ತಮವಾಗಿರಲೆಂದು ಸಿದ್ಧಾರ್ಥ್ ಮತುರಿ ಸಿಇಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಚೆನ್ನಾಗಿದೆ ಸರಿ ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಹಾಗಾಗಿ ಇದನ್ನು ಮಾಡಲಾಗಿದೆ ಎಂದು ನಾನು ಭಾವಿಸುತ್ತೇನೆ ವಿದ್ಯಾರ್ಥಿ ಇತರೆ ಶಾಲಾ ಚಟುವಟಿಕೆಗಳಲ್ಲಿ ಏಕೆ ತೊಡಗಿಸಿಕೊಳ್ಳುತ್ತಾರೆ ಸಿದ್ಧಾರ್ಥ್ ಮತುರಿ ಸಿಇಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಕ್ಲಾಸ್ CR ಅಥವಾ ಹೌಸ್ ಕ್ಯಾಪ್ಟನ್ ಗಳು ಶಾಲೆಯಲ್ಲಿ ನಡೆಸುವ ಇತರ ಕರ್ತವ್ಯಗಳನ್ನು ಹೊಂದಿದ್ದಾರೆ ಹಾಗಾಗಿ ಇದು ಒಂದು ಕಾರಣವಾಗಬಹುದು ಪ್ರೊಫೆಸರ್ ಆದ್ದರಿಂದ ಅವರು ತರಗತಿಯ ನಾಯಕರು ಅಥವಾ ತರಗತಿಯ ಪ್ರತಿನಿಧಿಗಳ ಮಾನಿಟರ್ಗಳಾಗಿದ್ದರೆ ಹೌದು ಅವರಿಗೆ ಇತರ ಉದ್ಯೋಗಗಳು ಇತರ ಜವಾಬ್ದಾರಿಗಳಿರುತ್ತವೆ ಸರಿ ಸಿದ್ಧಾರ್ಥ್ ಮತುರಿ ಸಿಇಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಉತ್ತಮ ಕಲಿಕೆಯ ಫಲಿತಾಂಶಕ್ಕಾಗಿ ಯಾರಿಂದ ಪಡೆದರೇನು ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಯಾರಾದರೂ ಉತ್ತಮ ಕಲಿಕೆಯ ಫಲಿತಾಂಶವನ್ನು ಏಕೆ ಬಯಸುತ್ತಾರೆ ಅವರು ಉತ್ತಮ ಅಂಕಗಳನ್ನು ಗಳಿಸಬಹುದು ಎಂಬ ಒಂದು ಕಾರಣವಾಗಿರಬಹುದು ಸಿದ್ಧಾರ್ಥ್ ಮತುರಿ ಸಿಇಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಆದರೆ ಅದನ್ನು ಚೆನ್ನಾಗಿ ಅರ್ಥಮಾಡಿಕೊಳ್ಳಬೇಕು ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಆದರೆ ಉತ್ತಮ ಕಲಿಕೆಯ ಅನುಭವ ಅದು ಒಂದೇ ಆಗಿರುತ್ತದೆ ಶ್ಯಾಮ್ ಶೈಕ್ಷಣಿಕವಾಗಿ ಉತ್ತಮ ಸಾಧನೆ ಮಾಡುವುದು ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಹೌದು ಅದು ಶೈಕ್ಷಣಿಕವಾಗಿ ಒಳ್ಳೆಯದನ್ನು ಮೂಲಭೂತವಾಗಿ ಅನುವಾದ ಮಾಡುವುದು ಸಿದ್ಧಾರ್ಥ್ ಮತುರಿ ಸಿಇಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಅಕಾಡೆಮಿಕ್ಸ್ ಕಲಿಕೆಯು ಸಂಪೂರ್ಣ ಪರಿಕಲ್ಪನೆಯಲ್ಲ ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಹೌದು ಅದು ಇಲ್ಲಿದೆ ಒಂದೋ ನೀವು ಉತ್ತಮ ಕಲಿಕೆಯನ್ನು ಹೊಂದಬಹುದು ಅಥವಾ ನಿಮ್ಮ ಶೈಕ್ಷಣಿಕ ಕಾರ್ಯಕ್ಷಮತೆಗೆ ಉತ್ತಮವಾದ ಕಲಿಕೆಯು ನಿಮ್ಮ ಪರೀಕ್ಷೆಗಳಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ನೀವು ಅನುವಾದಿಸಬಹುದು ಆದ್ದರಿಂದ ನೀವು ಒಂದು ಕಾರಣವನ್ನು ದಾಖಲಿಸಬಹುದು ಸಿದ್ಧಾರ್ಥ್ ಮತುರಿ ಸಿಇಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಈ ವಿಷಯದ ಬಗ್ಗೆ ಸ್ಪಷ್ಟವಾದ ಆಲೋಚನೆ ಇದೆ ವಿಷಯದ ಬಗ್ಗೆ ಸ್ಪಷ್ಟವಾಗಿ ಅರ್ಥಮಾಡಿಕೊಳ್ಳುವುದು ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ವಿಷಯ ಉತ್ತಮವಾಗಿದೆ ಸಿದ್ಧಾರ್ಥ್ ಮತುರಿ ಸಿಇಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಅಕಾಡೆಮಿಕ್ಸ್ ಮತ್ತು ಎಲ್ಲವೂ ಸ್ವಯಂಚಾಲಿತವಾಗಿ ಬಂದರೆ ವಿದ್ಯಾರ್ಥಿಗಳಿಗೆಗೆ ಅವರು ಏನೆಂಬುದರ ಬಗ್ಗೆ ಸ್ಪಷ್ಟವಾದ ತಿಳುವಳಿಕೆ ಇದೆ ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಅವನು ಏಕೆ ಸ್ಪಷ್ಟವಾದ ತಿಳುವಳಿಕೆಯನ್ನು ಬಯಸುತ್ತಾನೆ ಅದಕ್ಕಾಗಿಯೇ ಅವನು ಶಾಲೆಯಲ್ಲಿ ಇರುತ್ತಾನೆ ಮತ್ತು ಇತರ ಜವಾಬ್ದಾರಿಗಳೊಂದಿಗೆ ಮತ್ತೆ ಶಾಲೆಗೆ ಮರಳುತ್ತಿವೆ ಮತ್ತು ಅದು ಶಾಲೆಯಲ್ಲಿ ಅವನ ಚಟುವಟಿಕೆಯ ಸ್ವಾಭಾವಿಕ ಭಾಗವಾಗಿದೆ ಎಂದು ನಾನು ಭಾವಿಸುತ್ತೇನೆ ಪ್ರೊಫೆಸರ್ ಹಾಗಾದರೆ ನೀವು ಕೆಲಸ ಮಾಡುತ್ತಿರುವ ಮೂರನೆಯ ಸಮಸ್ಯೆಯ ಮೂರನೇ ಹೇಳಿಕೆ ಯಾವುದು ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಡಿಜಿಟಲ್ ವಿಷಯಕ್ಕೆ ಪ್ರವೇಶ ಪ್ರೊಫೆಸರ್ ಡಿಜಿಟಲ್ ವಿಷಯಕ್ಕೆ ಪ್ರವೇಶ ಸರಿಯಾಗಿದೆ ಸಿದ್ಧಾರ್ಥ್ ಮತುರಿ ಸಿಇಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಸರಿ ಆದ್ದರಿಂದ ವಿದ್ಯಾರ್ಥಿಗಳಿಗೆ ಡಿಜಿಟಲ್ ವಿಷಯವನ್ನು ಪ್ರವೇಶಿಸುವ ಅವಶ್ಯಕತೆ ಏನಿದೆ ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಒಂದು ಕಾರಣವೆಂದರೆ ತರಗತಿಯೊಳಗೆ ನಡೆದ ಕಲಿಕೆ ಅಪೂರ್ಣವಾಗಿದ್ದು ಅದಕ್ಕಾಗಿಯೇ ಅವರು ಡಿಜಿಟಲ್ ವಿಷಯದಂತಹದನ್ನು ನೋಡುತ್ತಿದ್ದಾರೆ ಸಿದ್ಧಾರ್ಥ್ ಮತುರಿ ಸಿಇಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಅಪೂರ್ಣ ಕಲಿಕೆ ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ತರಗತಿಯಲ್ಲಿ ಅಪೂರ್ಣ ಕಲಿಕೆ ಮತ್ತು ಇನ್ನೊಂದು ಕಾರಣವೆಂದರೆ ಅಂತಹ ವಿಷಯವು ಹೆಚ್ಚು ಆಕರ್ಷಕವಾಗಿರುವುದು ನಾವು ಈ ಎರಡು ಕಾರಣಗಳನ್ನು ನೀಡಬಹುದು ಎಂದು ನಾನು ಭಾವಿಸುತ್ತೇನೆ ಸಿದ್ಧಾರ್ಥ್ ಮತುರಿ ಸಿಇಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಡಿಜಿಟಲ್ ವಿಷಯವು ಹೆಚ್ಚು ಆಕರ್ಷಕವಾಗಿರುತ್ತದೆ ಮತ್ತು ತರಗತಿಯ ಪಠ್ಯಪುಸ್ತಕಗಳಲ್ಲಿ ಮಾತ್ರವಲ್ಲದೆ ಡಿಜಿಟಲ್ ವಿಷಯದಲ್ಲಿ ಅವರಿಗೆ ಸಾಕಷ್ಟು ಆಯ್ಕೆಗಳಿವೆ ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಹೌದು ಈಗಾಗಲೇ ಕಲಿತಂತೆ ನಿಮ್ಮ ಆಯ್ಕೆಗಳಿಗೆ ಹೊಸದಾಗಿ ಅರ್ಥ ಬರುವಂತಹ ಪದಗಳೊಂದಿಗೆ ಬಳಸೋಣ ಆದ್ದರಿಂದ ಡಿಜಿಟಲ್ ಕಲಿಕೆ ಹೆಚ್ಚು ಆಕರ್ಷಕವಾಗಿರುವುದನ್ನು ನಾವು ಕೆಳಗೆ ತಿಳಿಸೊಣ ಸಿದ್ಧಾರ್ಥ್ ಮತುರಿ ಸಿಇಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಹೌದು ಆದ್ದರಿಂದ ನಾವು ಸುತ್ತಲೂ ತರಬಹುದು ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಹಾಗಾದರೆ ತರಗತಿಯಲ್ಲಿ ಕಲಿಕೆ ಅಪೂರ್ಣ ಏಕೆ ಏಕೆಂದರೆ ಬಹುಶಃ ಶಿಕ್ಷಕರು ಅದನ್ನು ಇಡೀ ತರಗತಿಗೆ ಒಮ್ಮೆ ಮಾತ್ರ ವಿವರಿಸುತ್ತಾರೆ ಮತ್ತು ಒಬ್ಬ ನಿರ್ದಿಷ್ಟ ವಿದ್ಯಾರ್ಥಿಗೆ ಯಾವುದೇ ವೈಯಕ್ತಿಕ ಗಮನವನ್ನು ನೀಡಲಾಗುವುದಿಲ್ಲ ಸಿದ್ಧಾರ್ಥ್ ಮತುರಿ ಸಿಇಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಸರಿ ವೈಯಕ್ತಿಕ ಗಮನ ನೀಡಲಾಗುವುದಿಲ್ಲ ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಮತ್ತು ತರಗತಿಯ ಶಿಕ್ಷಕರ ಪಾಠಕ್ಕಿಂತ ಡಿಜಿಟಲ್ ವಿಷಯ ಏಕೆ ಹೆಚ್ಚು ಆಕರ್ಷಕವಾಗಿರುತ್ತದೆ ಸಿದ್ಧಾರ್ಥ್ ಮತುರಿ ಸಿಇಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಡಿಜಿಟಲ್ ವಿಷಯವು ಮತ್ತೆ ಆನ್ಲೈನ್ ರೀತಿಯ ಸೇವೆಯಾಗಿದೆ ಆದ್ದರಿಂದ ವಿದ್ಯಾರ್ಥಿಗಳು ಹೋಗಿ ಆಯ್ಕೆ ಮಾಡಿಕೊಳ್ಳುವ ಆಯ್ಕೆಗಳ ಸಂಖ್ಯೆಯನ್ನು ಇದು ಹೊಂದಿದೆ ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ತರಗತಿಯಲ್ಲಿ ಶಿಕ್ಷಕರು ಏನು ಮಾಡಬಹುದೆಂಬುದಕ್ಕಿಂತ ಹೆಚ್ಚಿನದನ್ನು ಬಳಸಲು ಟೂಲ್ಸ್ಟಾಟ್ ಡಿಜಿಟಲ್ ವಿಷಯವು ನಿಮಗೆ ಅನುಮತಿಸುತ್ತದೆ ಅವನು ಅನಿಮೇಷನ್ಗಳನ್ನು ಬಳಸಬಹುದು ಅವನು ಎಲ್ಲಾ ರೀತಿಯ ಡಿಜಿಟಲ್ ಪರಿಕರಗಳನ್ನು ಬಳಸಬಹುದು ಆದ್ದರಿಂದ ಇದು ಒಂದು ಕಾರಣವೂ ಆಗಿರಬಹುದು ಸಿದ್ಧಾರ್ಥ್ ಮತುರಿ ಸಿಇಒ ನೋಯಿನ್ ಎಲೆಕ್ಟ್ರಾನಿಕ್ಸ್ಆದ್ದರಿಂದ ಅಲಂಕಾರಿಕ ಪರಿಕರಗಳು ಟ್ರೆಂಡಿ ಪರಿಕರಗಳು ಟ್ರೆಂಡಿ ಕಲಿಕಾ ಸಾಧನಗಳಿಗೆ ಪ್ರವೇಶ ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಹೌದು ಸಿದ್ಧಾರ್ಥ್ ಮತುರಿ ಸಿಇಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಟ್ರೆಂಡಿ ಕಲಿಕಾ ಪರಿಕರಗಳು ಮತ್ತು ಅನಿಮೇಷನ್ ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ನಿರ್ದಿಷ್ಟ ವಿದ್ಯಾರ್ಥಿಗೆ ವೈಯಕ್ತಿಕ ಗಮನವನ್ನು ಏಕೆ ನೀಡಲಾಗುವುದಿಲ್ಲ ಏಕೆಂದರೆ ಒಬ್ಬ ಶಿಕ್ಷಕನು ಪ್ರತಿಯೊಬ್ಬ ವಿದ್ಯಾರ್ಥಿಗೆ ವೈಯಕ್ತಿಕ ಗಮನವನ್ನು ನೀಡಲು ಪ್ರಾರಂಭಿಸಿದರೆ ಅವರಿಗೆ ಪಠ್ಯಕ್ರಮ ಪೂರ್ಣಗೊಳಿಸಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ಅದು ಆಗುತ್ತದೆ ಸಿದ್ಧಾರ್ಥ್ ಮತುರಿ ಸಿಇಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಪಠ್ಯಕ್ರಮವನ್ನು ಪೂರ್ಣಗೊಳಿಸಲು ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಹೌದು ಪಠ್ಯಕ್ರಮದ ಉಪಭಾಗಗಳನ್ನು ಪೂರ್ಣಗೊಳಿಸಲು ಹೆಚ್ಚಿನ ಕಲಿಕೆಗೆ ಹೇಗೆ ಪ್ರವೇಶವಿದೆ ಎಂದು ನಾನು ಭಾವಿಸುತ್ತೇನೆ ಏಕೆಂದರೆ ಅದು ಅದೇ ರೀತಿಯದು ಪ್ರೊಫೆಸರ್ ಸರಿ ಮತ್ತೆ ನೈಸರ್ಗಿಕ ಮಿತಿ ಜಗತ್ತು ಈ ರೀತಿ ಕಾರ್ಯನಿರ್ವಹಿಸುತ್ತಿದೆ ಎಂದು ತೋರುತ್ತದೆ ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಶಿಕ್ಷಕರು ಪಠ್ಯಕ್ರಮವನ್ನು ಏಕೆ ಪೂರ್ಣಗೊಳಿಸಲು ಬಯಸುತ್ತಾರೆ ಅವರನ್ನು ಮೇಲ್ವಿಚಾರಣೆ ಮಾಡಲಾಗುತ್ತಿರುವುದರಿಂದ ಮತ್ತು ಪಠ್ಯಕ್ರಮವು ಬೇಡಿಕೆಯಿಡುತ್ತದೆ ಅಥವಾ ಶಾಲೆಯು ಅದನ್ನು ಬೇಡಿಕೆಯಿಡುತ್ತದೆ ಶಿಕ್ಷಕರು ಅದನ್ನು ಪೂರ್ಣಗೊಳಿಸುತ್ತಾರೆ ವಾಸ್ತವವಾಗಿ ನಮ್ಮ ಗ್ರಾಹಕ ಮತ್ತು ಪಾಲುದಾರರ ಸಂದರ್ಶನಗಳಲ್ಲಿ ಶಿಕ್ಷಕರು ಸಾಪ್ತಾಹಿಕ ವಿಮರ್ಶೆಯನ್ನು ಹೊಂದಿದ್ದಾರೆಂದು ನಾವು ಗುರುತಿಸಿದ್ದೇವೆ ಅದರಲ್ಲಿ ನಿರ್ದಿಷ್ಟ ವಾರದಲ್ಲಿ ನಿರ್ದಿಷ್ಟ ಪ್ರಮಾಣದ ಭಾಗಗಳು ಪೂರ್ಣಗೊಳ್ಳಬೇಕು ಎಂದು ಅವರು ನಿರೀಕ್ಷಿಸುತ್ತಾರೆ ಪ್ರೊಫೆಸರ್ ಸರಿ ಒಬ್ಬ ಶಿಕ್ಷಕನು ಒಂದು ವಾರದಲ್ಲಿ ಏನು ಮಾಡಬೇಕೆಂಬುದನ್ನು ಒಂದು ವಾರದ ರೆಸಲ್ಯೂಷನ್ ಅನ್ನು ಒಳಗೊಳ್ಳದಿದ್ದಾಗ ಅದು ಕಷ್ಟಕರ ಪರಿಸ್ಥಿತಿ ಸರಿ ನಾನು ಅದನ್ನು ಪಡೆದುಕೊಂಡಿದ್ದೇನೆ ಸಿದ್ಧಾರ್ಥ್ ಮತುರಿ ಸಿಇಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಪಠ್ಯಕ್ರಮವನ್ನು ಪೂರ್ಣಗೊಳಿಸಲು ಶಾಲೆಗಳು ಶಿಕ್ಷಕರನ್ನು ಏಕೆ ಒತ್ತಾಯಿಸುತ್ತವೆ ಪ್ರೊಫೆಸರ್ ಶಾಲೆಯ ಕಾರ್ಯ ಇದಕ್ಕಾಗಿಯೇ ಅವರು ಕೋರ್ಸ್ಗಳನ್ನು ಪೂರ್ಣಗೊಳಿಸುವುದರಲ್ಲಿ ಮೊದಲ ಸ್ಥಾನದಲ್ಲಿದ್ದಾರೆ ಸರಿ ನೀವು ಪ್ರಾರಂಭಿಸಿದ ಮೂರು ಪ್ರಶ್ನೆಗಳ ಸಮಗ್ರ ವಿಶ್ಲೇಷಣೆಯನ್ನು ಮಾಡಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ಆದ್ದರಿಂದ ನಾನು ನಿಮಗೆ ಹೇಳಲು ಬಯಸುವ ಒಂದು ವಿಷಯವೆಂದರೆ ಈಗೆ ವಿಭಾಗಿಸುವುದು ಸಾಮಾನ್ಯವಾಗಿದೆ ಮತ್ತು ಕೆಲವೊಮ್ಮೆ ನೀವು ಒಂದು ಸಾಲಿನ ಆಲೋಚನೆಯಲ್ಲಿ ಆಳವಾಗಿ ತಲುಪುತ್ತೀರಿ ಮತ್ತು ಸಮಸ್ಯೆ ಬೇರೆಯದರಲ್ಲಿಲ್ಲ ಒಬ್ಬರು ನಿಮಗೆ ಸಾಕಷ್ಟು ಮಾಹಿತಿಯನ್ನು ಹೊಂದಿಲ್ಲ ಸಾಕಷ್ಟು ಅನುಭವವನ್ನು ಹೊಂದಿಲ್ಲ ಇನ್ನೊಂದು ನೀವು ಹೆಚ್ಚಿನ ಮಾಹಿತಿಯನ್ನು ಹೊಂದಿರಬಹುದು ಮತ್ತು ಅದು ಹೆಚ್ಚು ಆಳವಾಗಬಹುದು ಎಂದು ನಿಮಗೆ ತಿಳಿದಿದೆ ಆದ್ದರಿಂದ ಅದು ಕೆಲವರಲ್ಲಿ ಇನ್ನೂ ಆಳವಾಗಿರುತ್ತದೆ ಮತ್ತು ಎಲ್ಲರಲ್ಲಿಯು ಅಲ್ಲ ಆದ್ದರಿಂದ ನೀವು ಇದನ್ನು ಕ್ಷೇತ್ರ ಅಧ್ಯಯನಗಳೊಂದಿಗೆ ವೃದ್ಧಿಸಬಹುದು ನೀವು ಅವುಗಳನ್ನು ವೀಕ್ಷಿಸಲು ಗ್ರಾಹಕರ ಬಳಿಗೆ ಹೋಗಬಹುದು ಮತ್ತು ಇವುಗಳಲ್ಲಿ ಯಾವುದಾದರೂ ಮಾನ್ಯವಾಗಿದೆಯೇ ಎಂದು ನೋಡಬಹುದು ಇದು ನಿಮ್ಮ ಸ್ವಂತ ಅನುಭವಗಳನ್ನು ಆಧರಿಸಿದೆ ಅಥವಾ ನೀವು ಹಿಂದೆ ನಡೆಸಿದ ಕೆಲವು ಸಂದರ್ಶನಗಳನ್ನು ಸಹ ವಿಶೇಷವಾಗಿ ಪರಿಶೀಲಿಸಬಹುದು ಇವುಗಳನ್ನು ಸಹ ಸ್ವೀಕರಿಸಲಾಗಿದೆ ಸರಿ ತುಂಬಾ ಒಳ್ಳೆಯದು ಆದ್ದರಿಂದ ಈಗ ಮುಂದಿನ ತಾರ್ಕಿಕ ಹಂತವೆಂದರೆ ನೀವು ಕಾರ್ಯನಿರ್ವಹಿಸಬೇಕಾದ ನಿರ್ದಿಷ್ಟ ಮಟ್ಟವನ್ನು ಗುರುತಿಸುವುದು ಸರಿ ಆದ್ದರಿಂದ ನೀವು ಒಂದು ಅಥವಾ ಎರಡು ವಿಷಯಗಳನ್ನು ಹೇಳಲು ಆರಿಸಿಕೊಳ್ಳಬಹುದು ಎಂದರೆ ನಿಮ್ಮ ಸ್ವಂತ ವ್ಯಕ್ತಿನಿಷ್ಠ ತೀರ್ಪಿನ ಪ್ರಕಾರ ಹೌದು ಇದು ತುಂಬಾ ಪ್ರಮುಖ ಸಮಸ್ಯೆ ನಾವು ಕೆಲಸ ಮಾಡಬೇಕಾದ ಹಂತ ಮತ್ತು ಆದ್ದರಿಂದ ನೀವು ಒಂದು ಹಂತವನ್ನು ಆರಿಸಿಕೊಳ್ಳಬಹುದು ಅಥವಾ ವಿದ್ಯಾರ್ಥಿಗಳು ನಿಮ್ಮ ಬಳಿಗೆ ಆಗಾಗ್ಗೆ ಬರುವುದನ್ನು ನೀವು ನೋಡಿದ್ದೀರಿ ಮತ್ತು ಅಥವಾ ಓಹ್ ಹೌದು ಇದು ಯಾರಾದರೂ ನಿಮಗೆ ಧ್ವನಿ ನೀಡಿದ ಸಮಸ್ಯೆಯಾಗಿದೆ ಅಥವಾ ನೀವು ಇದನ್ನು ಹಿಂದೆ ಕೇಳಿದ್ದೀರಿ ಆದ್ದರಿಂದ ನೀವು ಕೆಲಸ ಮಾಡಲು ಹೊರಟಿರುವ ಯಾವ ಹಂತದಲ್ಲಿ ಆದರು ಈ ಎರಡನ್ನು ನೀವು ಬಳಸಬಹುದು ಸರಿ ಆದ್ದರಿಂದ ನೀವು ಒಂದು ಬಾರಿ ಹಂತವನ್ನು ಆಯ್ಕೆ ಮಾಡಿದ ನಂತರ ನಾವು ಆಸಕ್ತಿ ವಿಶ್ಲೇಷಣೆಯ ಸಂಘರ್ಷಕ್ಕೆ ಹೋಗುತ್ತೇವೆ ಇವುಗಳಲ್ಲಿ ಯಾವುದನ್ನಾದರೂ ಒಂದನ್ನು ನಾವು ಆರಿಸಿಕೊಳ್ಳುತ್ತೇವೆ ಮತ್ತು ಪ್ರೇಕ್ಷಕರಿಗೆ ಅದು ಹೇಗೆ ಮಾಡಲ್ಪಟ್ಟಿದೆ ಎಂಬುದನ್ನು ತೋರಿಸಲು ಆಸಕ್ತಿಯ ಸಂಘರ್ಷದ ಕುರಿತು ನಾವು ಅದರೊಂದಿಗೆ ಕೆಲಸ ಮಾಡುತ್ತೇವೆ ಆದ್ದರಿಂದ ನಿಮ್ಮ ವ್ಯಕ್ತಿನಿಷ್ಠ ತೀರ್ಪು ಮತ್ತು ವಿದ್ಯಾರ್ಥಿಗಳು ನಿಮ್ಮ ಸ್ವಂತ ಸಂದರ್ಶನದಲ್ಲಿದ್ದಾರೆ ಎಂದು ನೀವು ಇಲ್ಲಿ ನೋಡಿ ನೀವು ಒಂದು ನಿಮಿಷ ಕಾಯಿರಿ ಎಂದು ಹೇಳಿದ್ದೀರಿ ಇದು ಅವರಿಗೆ ನಿಜವಾಗಿಯೂ ಆಸಕ್ತಿದಾಯಕವಾಗಿದೆ ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ನಮ್ಮ ಇಷ್ಟದಂತೆ ಹಂಚಿಕೆಯನ್ನು ಮಾಡಬಹುದೇ ಪ್ರೊಫೆಸರ್ ನಿಮ್ಮ ಮಗು ನೀವೇ ನಿರ್ಧರಿಸಿ ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಏಕೆಂದರೆ ವಿದ್ಯಾರ್ಥಿಗಳು ಸಾಕಷ್ಟು ಹಂಚಿಕೆಯನ್ನು ಮಾಡುತ್ತಿದ್ದಾರೆ ಮತ್ತು ಅವರು ತಮ್ಮ ಅಗತ್ಯವನ್ನು ಹೇಗಾದರೂ ಪೂರೈಸಲು ಅಸ್ತಿತ್ವದಲ್ಲಿರುವ ತಂತ್ರಜ್ಞಾನವನ್ನು ಬಳಸುತ್ತಿದ್ದಾರೆ ಸರಿಯಾದ ರೀತಿಯಲ್ಲಿ ಮಾಡಲಾಗುವುದಿಲ್ಲ ಆದ್ದರಿಂದ ನಾವು ಅವುಗಳಿಗೆ ತೆರೆದುಕೊಂಡಿದ್ದೇವೆ ಪ್ರೊಫೆಸರ್ ಸರಿ ಈಗ ನೀವು ನಿಮ್ಮ ಗಮನವನ್ನು ಹೊಂದಿರುವ ಹಂತವನ್ನು ಅಥವಾ ನಿರ್ದಿಷ್ಟ "ಏಕೆ" ಅನ್ನು ಸರಿಪಡಿಸಬಹುದು ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಆದ್ದರಿಂದ ಬಹುಶಃ ಇದು ಒಂದು ಉತ್ತಮ ಕಲಿಕೆಯ ಫಲಿತಾಂಶವಾಗಿದೆ ಪ್ರೊಫೆಸರ್ ಉತ್ತಮ ಕಲಿಕೆಯ ಫಲಿತಾಂಶಗಳು ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಅದು ನಾವು ತಲುಪಲು ಬಯಸುವ ಹಂತ ಪ್ರೊಫೆಸರ್ ಸರಿ ಆದ್ದರಿಂದ ನಾವು ಅದನ್ನು ಸರಿಪಡಿಸುತ್ತೇವೆ ಆದ್ದರಿಂದ ನಾವು ಇಲ್ಲಿ ಕೆಲಸ ಮಾಡಲು ಹೋಗುತ್ತೇವೆ ಹೌದು ನಾವು ಅದನ್ನು ಮಾಡಬಹುದು